ಐಐಒಟಿIIoTಗಾಗಿ SDNನಲ್ಲಿನ ಹಿಂದಿನ ಉಪನ್ಯಾಸದಲ್ಲಿ ನಾವು ಎಸ್ಡಿಎನ್SDN ಆರ್ಕಿಟೆಕ್ಚರ್ ಎಂದರೇನು ಜೆನೆರಿಕ್ ಎಸ್ಡಿಎನ್ ಆರ್ಕಿಟೆಕ್ಚರ್ನ ವಿಭಿನ್ನ ಅಂಶಗಳು ಯಾವುವು ಎಂಬುದನ್ನು ನಾವು ಮೊದಲು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಅದರ ನಂತರ ನಾವು ಈ ಐಐಒಟಿIIoT ನಿರ್ದಿಷ್ಟ ಅವಶ್ಯಕತೆಗಳನ್ನು ಪರಿಶೀಲಿಸಿದ್ದೇವೆ ಮತ್ತು ಎಸ್ಡಿಎನ್ ಹೇಗೆ ಸಂಯೋಜಿಸಬಹುದು IIoT ಮತ್ತು IIoT ಯ ಈ ನಿರ್ದಿಷ್ಟ ಅವಶ್ಯಕತೆಗಳನ್ನು ಹೆಚ್ಚು ಪರಿಣಾಮಕಾರಿ ರೀತಿಯಲ್ಲಿ ಪೂರೈಸುವುದು ನಾವು ಮತ್ತಷ್ಟು ಮುಂದುವರಿಸುತ್ತೇವೆ ಮತ್ತು ಈಗ ನಾವು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ವಿಭಿನ್ನ ನೆಟ್ವರ್ಕ್ ಸನ್ನಿವೇಶಗಳಿಗೆ ಕೆಲವು ವಿಭಿನ್ನ ಪರಿಹಾರಗಳನ್ನು ಮತ್ತು ಎಸ್ಡಿಎನ್ ಅನ್ವಯಿಸುವಿಕೆಯನ್ನು ನೋಡಲಿದ್ದೇವೆ ಆದ್ದರಿಂದ ನಾವು ಎಸ್ಡಿಐಐಒಟಿSDIIoT ಬಗ್ಗೆ ಮಾತನಾಡುತ್ತಿದ್ದರೆ ನಮ್ಮಲ್ಲಿ ವಿವಿಧ ರೀತಿಯ ನೆಟ್ವರ್ಕ್ಗಳಿವೆ ಸಾಂಪ್ರದಾಯಿಕ ನೆಟ್ವರ್ಕ್ಗಳಾದ ಇಂಟರ್ನೆಟ್ ಪಬ್ಲಿಕ್ ನೆಟ್ವರ್ಕ್ಗಳು ಐಒಒಟಿಗೆIIoT ಹೆಚ್ಚು ನಿರ್ದಿಷ್ಟವಾದ ಸೆನ್ಸಾರ್ ನೆಟ್ವರ್ಕ್ಗಳು ಮತ್ತು ನೀವು ಈ ಕ್ಲೌಡ್ ವಿಶೇಷವಾಗಿ ಉದ್ಯಮ ದರ್ಜೆಯ ಕ್ಲೌಡ್ಗಳ್ಳನ್ನುcloud ಸಹ ಹೊಂದಿದ್ದೀರಿ ಕೈಗಾರಿಕಾ ಸಾಂಪ್ರದಾಯಿಕ ಬಸ್ ನೆಟ್ವರ್ಕ್ಗಳು ಸಾಧನದ ಪದರದಲ್ಲಿ ವಿಭಿನ್ನ ಸೆನ್ಸರ್ಗಳನ್ನು ಸಂಪರ್ಕಿಸುತ್ತವೆ ಮತ್ತು ಹೀಗೆ ಆದ್ದರಿಂದ ನೀವು ಅವುಗಳನ್ನು ಎಸ್ಡಿಎನ್ ಅನ್ನು ಹೇಗೆ ಸಕ್ರಿಯಗೊಳಿಸಲಿದ್ದೀರಿ ಎಂಬುದು ನಾವು ಬಹಳ ಉನ್ನತ ಮಟ್ಟದಲ್ಲಿ ನೋಡಲಿದ್ದೇವೆ ಮತ್ತು ನಿರ್ದಿಷ್ಟವಾಗಿ ಎಸ್ಡಿಎನ್SDN ಅನುಷ್ಠಾನವು ಸವಾಲನ್ನು ಒಡ್ಡುವ ಮತ್ತು ನೀವು ಹೇಗೆ ಮಾಡಲಿದ್ದೀರಿ ಎಂಬ ಪ್ರತಿಯೊಂದು ವಾಸ್ತುಶಿಲ್ಪಗಳಲ್ಲಿನ ಮುಖ್ಯ ಕಷ್ಟಕರ ಪ್ರದೇಶಗಳನ್ನು ಗುರುತಿಸಲು ಪ್ರಯತ್ನಿಸುತ್ತೇವೆ ಈ ನಿರ್ದಿಷ್ಟ ಅವಶ್ಯಕತೆಗಳನ್ನು ಪೂರೈಸಲು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಇದನ್ನು ನೋಡಲಿದ್ದೇವೆ ಆದ್ದರಿಂದ ಮೊದಲು ನಾವು ಸೆನ್ಸರ್ ನೆಟ್ವರ್ಕ್ನೊಂದಿಗೆ ಪ್ರಾರಂಭಿಸೋಣ ಸೆನ್ಸರ್ಗಳು ಐಒಟಿIoT ಮತ್ತು ಐಐಒಟಿIIoTಗೆ ಪ್ರಮುಖವಾಗಿವೆ ಆದ್ದರಿಂದ ನಾವು ವರ್ಚುವಲೈಸೇಶನ್ ಹಾಗು ಸಾಫ್ಟ್ವೇರ್ ಸೆನ್ಸಾರ್ ನೆಟ್ವರ್ಕ್ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಇದರರ್ಥ ನೀವು ಸೆನ್ಸರ್ ನೆಟ್ವರ್ಕ್ಗಳನ್ನು ಸಾಫ್ಟ್ವೇರ್ ಡಿಫೈನ್ಡ್ ಇರಿಸಲು ಮೂಲತಃ ಸೆನ್ಸರ್ ಮೇಲ್ವಿಚಾರಣೆ ದತ್ತಾಂಶ ಸಂಪಾದನೆ ಮತ್ತು ನಿರ್ವಹಣೆ ಇವುಗಳ ಬಗ್ಗೆ ಕಾಳಜಿ ವಹಿಸಬೇಕು ಆದ್ದರಿಂದ ಸಾಮಾನ್ಯವಾಗಿ ನೀವು ಈ ರೀತಿಯ ಎಸ್ಡಿಎನ್SDN ಅಥವಾ ಎಸ್ಡಿ ಶಕ್ತಗೊಂಡ ಸೆನ್ಸರ್ ನೆಟ್ವರ್ಕ್ನ ಒಂದು ನೋಟವನ್ನು ಹೊಂದಲಿದ್ದೀರಿ ನೀವು ಡೇಟಾ ಪ್ಲೇನ್ ಅನ್ನು ಅತ್ಯಂತ ಕೆಳಭಾಗದಲ್ಲಿ ಹೊಂದಲಿದ್ದೀರಿ ಡೇಟಾ ಪ್ಲೇನ್ ಈ ಎಲ್ಲಾ ವಿಭಿನ್ನ ಸೆನ್ಸರ್ಗಳನ್ನು ಹೊಂದಿರುತ್ತದೆ ಇದು ವಿಭಿನ್ನ ಪ್ರವೇಶ ನಿಯಂತ್ರಣ ಪ್ರವೇಶ ಸಾಧನಗಳ ಮೂಲಕ ಪರಸ್ಪರ ಸಂಪರ್ಕ ಹೊಂದಿರಬಹುದು ಮತ್ತು ಡೇಟಾ ಪ್ಲೇನ್ನಲ್ಲಿನ ಈ ವಿಭಿನ್ನ ಸಾಧನಗಳು ಸೆನ್ಸರ್ಗಳು ಇತ್ಯಾದಿ ಈ ವಿಭಿನ್ನ ಸಾರಿಗೆ ಸಾಧನಗಳ ಕಾರುಗಳು ಬಸ್ಗಳು ಮತ್ತು ಇನ್ನಿತರ ವಿಷಯಗಳಲ್ಲಿರಬಹುದು ಅಥವಾ ಅವು ವಿಭಿನ್ನ ಕೈಗಾರಿಕಾ ಕಟ್ಟಡಗಳು ಅಥವಾ ಬೇರೆ ಬೇರೆ ಭಾಗಗಳಲ್ಲಿರಬಹುದು ನಂತರ ನೀವು ನಿಯಂತ್ರಣ ಸಮತಲವನ್ನು ಹೊಂದಿದ್ದೀರಿ ಈ ನಿಯಂತ್ರಣ ಸಮತಲವು ಮೂಲತಃ ಸೆನ್ಸರ್ ಮೇಲ್ವಿಚಾರಣೆ ದತ್ತಾಂಶ ಸಂಪಾದನೆ ಮತ್ತು ನಿರ್ವಹಣೆ ಮತ್ತು ಆಪ್ಟಿಮೈಸೇಶನ್ಗಾಗಿ ವಿಭಿನ್ನ ಅಂಶಗಳನ್ನು ಹೊಂದಿದೆ ಸ್ವಾಯತ್ತ ವ್ಯವಸ್ಥೆಗಳಲ್ಲಿ ಸ್ವಯಂ ಆಪ್ಟಿಮೈಸೇಶನ್ ಬಹಳ ಮುಖ್ಯ ಸಾಫ್ಟ್ವೇರ್ ಆಪ್ಟಿಮೈಸೇಶನ್ ಮತ್ತು ಸ್ವಯಂ ನಿರ್ವಹಣೆಯನ್ನು ಒಟ್ಟಾರೆ ಸಾಫ್ಟ್ವೇರ್ ಡಿಫೈನ್ಡ್ ಸೆನ್ಸಾರ್ ನೆಟ್ವರ್ಕ್ ಆರ್ಕಿಟೆಕ್ಚರ್ನಲ್ಲಿ ಅಳವಡಿಸಬೇಕಾಗಿದೆ ಬಳಕೆ ದೋಷ ಸಹಿಷ್ಣುತೆ ಉತ್ಪಾದನೆ ಯೋಜನೆ ಕಸ್ಟಮೈಸ್ ಮಾಡಿದ ಉತ್ಪಾದನೆ ಬಿಲ್ಲಿಂಗ್ ಮತ್ತು ವ್ಯವಹಾರ ತರ್ಕ ಅನುಷ್ಠಾನಗಳು ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಎಲ್ಲ ವಿಭಿನ್ನ ಅಪ್ಲಿಕೇಶನ್ಗಳನ್ನು ನೋಡಿಕೊಳ್ಳುವಂತೆ ರೂಪಿಸಬೇಕಿದೆ ಆದ್ದರಿಂದ ಈಗ ನಾವು ಈ ನಿರ್ದಿಷ್ಟ ನಿಯಂತ್ರಣ ಸಮತಲದತ್ತ ಗಮನ ಹರಿಸೋಣ ಸೆನ್ಸರ್ ಮೇಲ್ವಿಚಾರಣೆ ದತ್ತಾಂಶ ಸಂಪಾದನೆ ಮತ್ತು ನಿರ್ವಹಣೆ ಆಪ್ಟಿಮೈಸೇಶನ್ನ ಸಮಸ್ಯೆಗಳನ್ನು ನಾವು ವಿಶೇಷವಾಗಿ ಸ್ವಾಯತ್ತ ನಿರ್ವಹಣೆ ಮತ್ತು ಆಪ್ಟಿಮೈಸೇಶನ್ ದೃಷ್ಟಿಕೋನದಿಂದ ನೋಡಿಕೊಳ್ಳಬೇಕು ಆದ್ದರಿಂದ ನೀವು ಗಮನಿಸುವ ಈ 3 ಘಟಕಗಳು ಶೀಘ್ರದಲ್ಲೇ ಬೇರೆ ಬೇರೆ ನೆಟ್ವರ್ಕ್ ಸೆಟ್ಟಿಂಗ್ಗಳಲ್ಲೂ ಪುನರಾವರ್ತನೆಯಾಗುತ್ತವೆ ಸಾಮಾನ್ಯವಾಗಿ ಸಾರ್ವಜನಿಕ ನೆಟ್ವರ್ಕ್ಗಳನ್ನು ಅಂತರ್ಜಾಲದಲ್ಲಿ ನೋಡಿ ಆದ್ದರಿಂದ ಸಾರ್ವಜನಿಕ ನೆಟ್ವರ್ಕ್ಗಳು ಸ್ವಿಚ್ಗಳುರೂಟರ್ಗಳು ವಿಭಿನ್ನ ಘಟಕಗಳನ್ನು ಒಳಗೊಂಡಿರುತ್ತವೆ ಮತ್ತು ಪ್ರವೇಶ ಸಾಧನಗಳು ಆದ್ದರಿಂದ ಇವುಗಳು ಡೇಟಾ ಸಮತಲದಲ್ಲಿ ಇರುತ್ತವೆ ಸಾಫ್ಟ್ವೇರ್ ವ್ಯಾಖ್ಯಾನಿತ ಸೆನ್ಸರ್ ನೆಟ್ವರ್ಕ್ಗಳ ಸನ್ನಿವೇಶದಲ್ಲಿ ಅಪ್ಲಿಕೇಶನ್ ಲೇಯರ್ನಲ್ಲಿ ಮೂಲತಃ ನಾವು ಮೊದಲೇ ಮಾತನಾಡಿದ್ದನ್ನು ಹೆಚ್ಚು ಅಥವಾ ಕಡಿಮೆ ಬದಲಾಯಿಸುವುದಿಲ್ಲ ಆದರೆ ಇಲ್ಲಿ ಸಾರ್ವಜನಿಕ ನೆಟ್ವರ್ಕ್ಗಳ ಸಂದರ್ಭದಲ್ಲಿ ನಿಯಂತ್ರಣ ಸಮತಲದಲ್ಲಿ ನೀವು ಚರ್ಚಿಸಿದ ರೀತಿಯ ಸಮಸ್ಯೆಗಳಂತಹ ರೀತಿಯ ವಿಷಯಗಳನ್ನು ನೀವು ಹೊಂದಿರುವಿರಿ ಆದ್ದರಿಂದ ಇಲ್ಲಿ ನಾವು ನೆಟ್ವರ್ಕ್ ಮಾನಿಟರಿಂಗ್ ನಂತರ ಡೇಟಾ ಟ್ರಾನ್ಸ್ಮಿಷನ್ ಸೇವೆ ಮತ್ತು ನಿರ್ದಿಷ್ಟವಾಗಿ ಸ್ವಾಯತ್ತ ನಿರ್ವಹಣೆ ಮತ್ತು ಆಪ್ಟಿಮೈಸೇಶನ್ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಸಾಫ್ಟ್ವೇರ್ ಡಿಫೈನ್ಡ್ ಸೆನ್ಸಾರ್ ನೆಟ್ವರ್ಕ್ಗಳಿಗಾಗಿ ನಿಯಂತ್ರಣ ಪದರದಲ್ಲಿ ನೀವು ನೋಡಿದಂತೆಯೇ ಇರುತ್ತದೆ ಕೈಗಾರಿಕಾ ಕ್ಲೌಡ್ನಸಂದರ್ಭದಲ್ಲಿ ನಾವು ನೋಡಿದಂತೆ ಬಹಳ ಮುಖ್ಯವಾಗಿದೆ ಐಐಒಟಿIIoTಯನ್ನು ಕಾರ್ಯಗತಗೊಳಿಸಲು ಡೇಟಾ ಸೆಂಟರ್ ಮತ್ತು ಕ್ಲೌಡ್ ಡಾಟಾ ಸೆಂಟರ್ ನೆಟ್ವರ್ಕ್ಗಳು ಹೆಚ್ಚು ನಿರ್ದಿಷ್ಟವಾಗಿ ಮತ್ತು ಕ್ಲೌಡ್ ಬಹಳ ಮುಖ್ಯ ಮತ್ತು ಕೈಗಾರಿಕಾ ಕ್ಲೌಡ್ಗಳ ಸೆಟ್ಟಿಂಗ್ಗಳಿಗಾಗಿ ಸಾಫ್ಟ್ವೇರ್ IIoT ಅನ್ನು ವ್ಯಾಖ್ಯಾನಿಸಿದೆ ನೀವು ನಿಯಂತ್ರಣ ಸಮತಲದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಬೇಕು ಆದ್ದರಿಂದ ಇಲ್ಲಿ ನಾವು ಪ್ರಕ್ರಿಯೆ ಘಟಕ ಮೇಲ್ವಿಚಾರಣೆ ದತ್ತಾಂಶ ಸಂಸ್ಕರಣಾ ಸೇವೆಯಂತಹ ಸಮಸ್ಯೆಗಳನ್ನು ನೋಡಿಕೊಳ್ಳಬೇಕು ಮತ್ತು ಮತ್ತೆ ಈ ನಿರ್ವಹಣೆ ಮತ್ತು ಆಪ್ಟಿಮೈಸೇಶನ್ ಮೊದಲಿನಂತೆಯೇ ಇರುತ್ತದೆ ಆದ್ದರಿಂದ ಸಂಸ್ಕರಣೆ ಮತ್ತು ಪ್ರಕ್ರಿಯೆ ಘಟಕದ ಮೇಲ್ವಿಚಾರಣೆ ಇವುಗಳು ನಿಯಂತ್ರಣ ಸಮತಲದಲ್ಲಿ ನಿರ್ವಹಣೆ ಮತ್ತು ಆಪ್ಟಿಮೈಸೇಶನ್ ಜೊತೆಗೆ ಇವೆ ಐಐಒಟಿIIoT ಸೆಟ್ಟಿಂಗ್ಗಳಲ್ಲಿ ಕೈಗಾರಿಕಾ ಕ್ಲೌಡ್ ಸಾಫ್ಟ್ವೇರ್ ವ್ಯಾಖ್ಯಾನಿಸಲಾದ ಕೈಗಾರಿಕಾ ಕ್ಲೌಡ್ ನಿಯಂತ್ರಣ ಸಮತಲದ ಬಿಲ್ಡಿಂಗ್ ಬ್ಲಾಕ್ಗಳು ಆಗಿರುತ್ತದೆ ನಾವು ಕೈಗಾರಿಕಾ ಬಸ್ ನೆಟ್ವರ್ಕ್ ಬಗ್ಗೆ ಮಾತನಾಡುತ್ತಿದ್ದರೆ ಕೈಗಾರಿಕಾ ಬಸ್ ನೆಟ್ವರ್ಕ್ನಲ್ಲಿ ಏನಾಗಲಿದೆ ಡಿವೈಸ್ ಪದರದಲ್ಲಿ ನೀವು ಈ ಕೈಗಾರಿಕಾ ಸಂವಹನ ಕೈಗಾರಿಕಾ ಬಸ್ ಸಂವಹನ ಬಸ್ ಈ ವಿಭಿನ್ನ ಸೆನ್ಸರ್ಗಳು ಮತ್ತು ಇತರ ನೆಟ್ವರ್ಕ್ ಸಾಧನಗಳನ್ನು ಕೈಗಾರಿಕಾ ಬಸ್ಗೆ ಅಳವಡಿಸಲಿದ್ದೀರಿ ಆದ್ದರಿಂದ ಇದು ನಿಮ್ಮ ಕೈಗಾರಿಕಾ ಬಸ್ ನೆಟ್ವರ್ಕ್ ಮತ್ತು ವಿಭಿನ್ನ ಸೆನ್ಸರ್ಗಳನ್ನು ಹೊಂದಿರುವ ಈ ಎಲ್ಲಾ ವಿಭಿನ್ನ ಯಂತ್ರೋಪಕರಣಗಳನ್ನು ಅಳವಡಿಸಲಾಗುವುದು ಮತ್ತು ಎಂದಿನಂತೆ ನೀವು ಈ ಅಪ್ಲಿಕೇಶನ್ಗಳನ್ನು ಹೊಂದಿದ್ದೀರಿ ಆದರೆ ಇದು ಬಹಳ ಮುಖ್ಯ ಇವು ಕೈಗಾರಿಕಾ ಬಸ್ ನೆಟ್ವರ್ಕ್ಗೆ ನಿರ್ದಿಷ್ಟವಾದ ವಿಭಿನ್ನ ಘಟಕಗಳಾಗಿವೆ SDIIoT ನಲ್ಲಿ ನಿಯಂತ್ರಣ ಸಮತಲ ಆದ್ದರಿಂದ ನೀವು ಇಲ್ಲಿ ಬಸ್ ಸ್ಟೇಟ್ ಮಾನಿಟರಿಂಗ್ ಡೇಟಾ ಪ್ರೊಸೆಸಿಂಗ್ ಸೇವೆ ಮತ್ತು ನಿರ್ವಹಣೆ ಆಪ್ಟಿಮೈಸೇಶನ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ವಿವಿಧ ಸೆಟ್ಟಿಂಗ್ಗಳನ್ನು ಮತ್ತು ವಿವಿಧ ಆರ್ಕಿಟೆಕ್ಚರುಗಳಿಗಾಗಿ ಸಾಫ್ಟ್ವೇರ್ ವ್ಯಾಖ್ಯಾನಿಸಲಾಗಿದೆ SD ನೆಟ್ವರ್ಕ್ಗಳಲ್ಲಿ ಹಲವು ಬಗೆಯ ಸಂಶೋಧನೆಗಳು ಹೆಚ್ಚು ನಿರ್ದಿಷ್ಟವಾಗಿ IoT ಮತ್ತು IIoT ಕ್ಷೆತ್ರಗಳ್ಳಲಿ ನಡೆಯುತ್ತಿದೆ IIoT ಕೈಗಾರಿಕಾ ಸೆಟ್ಟಿಂಗ್ಗಳ ಅವಶ್ಯಕತೆಗಳು ಹೆಚ್ಚು ನಿರ್ದಿಷ್ಟವಾಗಿವೆ ಇಲ್ಲಿ ಕೆಲವು ನಿರ್ದಿಷ್ಟ ಅವಶ್ಯಕತೆಗಳಿವೆ ಆದ್ದರಿಂದ 6TiSCH ಕಾರ್ಯ ಗುಂಪು ಎಂದು ಕರೆಯಲ್ಪಡುವ ಕಾರ್ಯನಿರತ ಗುಂಪು ಇದೆ ಆದ್ದರಿಂದ ಇದು ಮೂಲತಃ ಟಿಎಸ್ಸಿಎಚ್ ಆಗಿದೆ ಮೂಲತಃ ಸಮಯ ಪರಿಶಿಷ್ಟ ಚಾನೆಲ್ ಸೂಚಿಸುತ್ತದೆ TSCH ಗಳು ಸಮಯವನ್ನು ಹಲವು ಸಮಯದ ಚೂರು ಅಥವಾ ಸಮಯದ ಸ್ಲಾಟ್ ಆಗಿ ವಿಂಗಡಿಸಲಾಗಿದೆ ಈ ವಿಭಿನ್ನ ಸಮಯದ ಚೂರುಗಳು ಅಥವಾ ಸಮಯ ಸ್ಲಾಟ್ಗಳನ್ನು ವಿಭಿನ್ನ ಸಾಧನಗಳಿಗೆ ನಿಯೋಜಿಸುತ್ತಾರೆ ಮತ್ತು ಅದೇ ಸಮಯದಲ್ಲಿ ನಿಯಂತ್ರಿಸುತ್ತದೆ ಇದು ಸಾಫ್ಟ್ವೇರ್ 6TiSCH ನಿರ್ದಿಷ್ಟ ಕಾರ್ಯ ವಾಗಿರುತ್ತದೆ ಇದು ಬಹಳ ಸಂಕ್ಷಿಪ್ತವಾಗಿ ನಡೆಯುತ್ತಿರುವ ಒಂದು ದೊಡ್ಡ ಕೃತಿಯಾಗಿದ್ದು ನಿಮಗೆ ಮುಖ್ಯಾಂಶಗಳನ್ನು ನೀಡುತ್ತೇನೆ ಆದರೆ ನೀವು ಇದನ್ನು ಮೀರಿ ಇನ್ನಷ್ಟು ತಿಳಿದುಕೊಳ್ಳಬೇಕಾದರೆ ಇದು ನೀವು ಉಲ್ಲೇಖಿಸಬಹುದಾದ ನಿರ್ದಿಷ್ಟ ಸಾಹಿತ್ಯವಾಗಿದೆ ಇನ್ನೂ ಹಲವಾರು ವಿಭಿನ್ನ ಸಾಹಿತ್ಯಗಳಿವೆ 6TiSCH ನಿರ್ದಿಷ್ಟವಾಗಿ ಸಾಫ್ಟ್ವೇರ್ ಅನ್ನು ವ್ಯಾಖ್ಯಾನಿಸಲಾಗಿದೆ 6TiSCH ನಿಮಗೆ ಹೋಗಲು ಹಲವಾರು ವಿಭಿನ್ನ ಸಂಶೋಧನಾ ಸಾಹಿತ್ಯಗಳಿವೆ ಆದ್ದರಿಂದ ಸಮಯದ ವೇಳಾಪಟ್ಟಿಯಲ್ಲಿ ಟಿಎಸ್ಸಿಎಚ್ ಸನ್ನಿವೇಶದಲ್ಲಿ ನಾವು ಕೈಗಾರಿಕಾ ಸೆಟ್ಟಿಂಗ್ಗಳಲ್ಲಿ ಬಹಳ ಮುಖ್ಯವಾದ ನಿರ್ಣಾಯಕ ಸಂವಹನದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ ನಿರ್ಣಾಯಕ ಸಂವಹನವು ಐಒಟಿ ಮತ್ತು ಐಐಒಟಿIIoTಯಂತಹ ನಿರ್ಬಂಧಿತ ನೆಟ್ವರ್ಕ್ಗಳಲ್ಲಿ ಸಂಪನ್ಮೂಲ ಹಂಚಿಕೆಯನ್ನು ಸಮರ್ಥವಾಗಿ ಖಾತ್ರಿಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಏಕೆಂದರೆ ಇವುಗಳು ಶಕ್ತಿ ಕಂಪ್ಯೂಟೇಶನ್ ಶೇಖರಣಾ ನೆಟ್ವರ್ಕ್ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ನಿರ್ಬಂಧಿತವಾಗಿವೆ ಆದ್ದರಿಂದ ಈ ಐಇಟಿಎಫ್ 6 ಟಿಐಎಸ್ಸಿ ಕಾರ್ಯನಿರತ ಗುಂಪು ಇದೆ ಇದು ಕೈಗಾರಿಕಾ ಪ್ರಕ್ರಿಯೆ ನಿಯಂತ್ರಣ ಯಾಂತ್ರೀಕೃತಗೊಂಡ ಮತ್ತು ಕೈಗಾರಿಕಾ ಅನ್ವಯಿಕೆಗಳ ಮೇಲ್ವಿಚಾರಣೆಗೆ ಸಂಬಂಧಿಸಿದ ವಿಭಿನ್ನ ಉದ್ದೇಶಗಳನ್ನು ಪರಿಚಯಿಸಿತು 6TiSCH ನಲ್ಲಿ ಎಸ್ಡಿಎನ್ ಅನುಷ್ಠಾನಕ್ಕೆ ವಿಭಿನ್ನ ಸವಾಲುಗಳಿವೆ IIoT ಸನ್ನಿವೇಶಗಳಲ್ಲಿ ವಿಶ್ವಾಸಾರ್ಹವಲ್ಲದ ಲಿಂಕ್ನ ಹಲವು ಸವಾಲುಗಳು ನಮ್ಮಲ್ಲಿ ಕಡಿಮೆ ವಿದ್ಯುತ್ ನೆಟ್ವರ್ಕ್ ಸನ್ನಿವೇಶಗಳು ನೆಟ್ವರ್ಕ್ ಸನ್ನಿವೇಶಗಳು ನಷ್ಟವಿಲ್ಲದ ವಿಶ್ವಾಸಾರ್ಹ ಲಿಂಕ್ಗಳು ಘಟಕಗಳು ಮತ್ತು ಸನ್ನಿವೇಶಗಳಿಗೆ ಸಂಬಂಧಿಸಿದಂತೆ ಇದೆ ಆದ್ದರಿಂದ ಇದು ಎಸ್ಡಿಎನ್ ಅನ್ನು ಕಾರ್ಯಗತಗೊಳಿಸಬೇಕಾದ ಹೆಚ್ಚು ಕ್ರಿಯಾತ್ಮಕ ವಿಶ್ವಾಸಾರ್ಹವಲ್ಲದ ಕಡಿಮೆ ಶಕ್ತಿಯ ಹೆಚ್ಚು ನಿರ್ಬಂಧಿತ ಸನ್ನಿವೇಶವಾಗಿದೆ ಆದ್ದರಿಂದ ಇದು ಹೆಚ್ಚು ಸವಾಲಿನ ಕೆಲಸವಾಗಿದೆ ಮತ್ತು ಹಾಗೆ ಮಾಡಲು ಅನೇಕ ಸಂಶೋಧನಾ ಪ್ರಯತ್ನಗಳನ್ನು ಮಾಡಲಾಗಿದೆ ಹಾಗೂ 6TiSCH ನಲ್ಲಿ ಎಸ್ಡಿಎನ್ ಅನುಷ್ಠಾನದ ಬಗ್ಗೆ ಒಬ್ಬರು ಹೇಗೆ ಯೋಚಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನೀವು ಪ್ರಾರಂಭಿಸಲು ಈ ಉಲ್ಲೇಖವನ್ನು ನೋಡಬಹುದು ಆದ್ದರಿಂದ ಕಂಟ್ರೋಲ್ ಓವರ್ಹೆಡ್ ಸಹ ಇದೆ ಏಕೆಂದರೆ ನೀವು ಎಸ್ ಡಿ ಎನ್ ಬಗ್ಗೆ ಮಾತನಾಡುತ್ತಿದ್ದೀರಿ ಈ ಓವರ್ಹೆಡ್ ನಿಯಂತ್ರಣವನ್ನು ನಿಭಾಯಿಸುವುದು ಎಸ್ಡಿಎನ್ ನಿಮಗೆ ತಿಳಿದಿರುವ ಪ್ರಮುಖ ಸವಾಲುಗಳಲ್ಲಿ ಒಂದಾಗಿದೆ SDNನಲ್ಲಿ ನಿಯಂತ್ರಣ ಓವರ್ಹೆಡ್ ಒಂದು ಪ್ರಮುಖ ಸವಾಲಾಗಿದೆ ಇದು ಬಹಳಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ಆದರೆ ಇದು ಒಂದು ಸವಾಲಾಗಿದೆ ಮತ್ತು ಈ ನಿಯಂತ್ರಣ ಓವರ್ಹೆಡ್ ಅನ್ನು ನೀವು ಹೇಗೆ ಎದುರಿಸುತ್ತೀರಿ ಮೂಲತಃ ಸ್ಲೈಸಿಂಗ್ ಕಾರ್ಯವಿಧಾನವನ್ನು ಪ್ರಸ್ತಾಪಿಸಲಾಗಿದೆ ಮತ್ತು ಈ ನಿರ್ದಿಷ್ಟ ಸ್ಲೈಸಿಂಗ್ ಕಾರ್ಯವಿಧಾನದಲ್ಲಿ ನಾವು ಮಾತನಾಡುತ್ತಿರುವುದು ವಿಭಿನ್ನ ಸಮಯದ ಚೂರುಗಳು ಅಥವಾ ಸಮಯ ಸ್ಲಾಟ್ಗಳನ್ನು ಹೊಂದಿರುವುದು ಮತ್ತು ಅಂತಹ ರೀತಿಯ ಪರಿಕಲ್ಪನೆಗಳನ್ನು ಹೊಂದಿರಬೇಕು ಮತ್ತು ಕೆಲವು ಸಾಧನಗಳು ನಿರ್ದಿಷ್ಟ ಸಮಯದ ಸ್ಲಾಟ್ಗಳನ್ನು ಹೊಂದಿದ್ದರೆ ಅಂತಿಮ ಸಾಧನಗಳು ಅಂಚಿನ ಸಾಧನ ನೀವು ಕೆಲವು ಸಮಯದ ಸ್ಲಾಟ್ಗಳನ್ನು ಹಂಚಿಕೊಳ್ಳಿ ಎಂದು ತಿಳಿಯಿರಿ ಇತರ ಸಮಯ ಸ್ಲಾಟ್ಗಳನ್ನು ನಿಯಂತ್ರಕಕ್ಕೆ ನೀಡಲಾಗುವುದು ಆದ್ದರಿಂದ ಅವರೆಲ್ಲರೂ ಇದನ್ನು ವಿಭಿನ್ನ ಸಮಯದ ಚೂರುಗಳು ಅಥವಾ ಸಮಯದ ಸ್ಲಾಟ್ಗಳನ್ನು ನಿಮಗೆ ತಿಳಿದಿರುತ್ತಾರೆ ಮತ್ತು ಅವುಗಳನ್ನು ಬಳಸುತ್ತಾರೆ ಆದ್ದರಿಂದ ಮೂಲತಃ ಸ್ಲೈಸಿಂಗ್ ಕಾರ್ಯವಿಧಾನವು 6TiSCH ನೆಟ್ವರ್ಕ್ನಾದ್ಯಂತ ಮೀಸಲಾದ ಫಾರ್ವರ್ಡ್ ಮಾಡುವ ಮಾರ್ಗಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಮಗೆ ನೀಡುತ್ತದೆ ಮತ್ತು ನಿಯಂತ್ರಣ ಓವರ್ಹೆಡ್ ಅನ್ನು ಕಡಿಮೆ ಮಾಡಲು ಸಹ ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಮೂಲಭೂತವಾಗಿ ಸಮಗ್ರವಾಗಿ 6TiSCH ಅನ್ನು ಸ್ಲೈಸಿಂಗ್ ಯಾಂತ್ರಿಕ ವ್ಯವಸ್ಥೆಯ ಮೂಲಕ ಒದಗಿಸುವುದು ನಿರ್ಣಾಯಕ ಕಡಿಮೆ ಸುಪ್ತತೆ ನೆಟ್ವರ್ಕ್ನ ಕಾರ್ಯಕ್ಷಮತೆಯನ್ನು ಸುಧಾರಿಸುವ ಸಂವಹನ ನಿರ್ದಿಷ್ಟವಾಗಿ ತಲೆಯ ಮೇಲಿನ ನಿಯಂತ್ರಣವನ್ನು ಕಡಿಮೆಗೊಳಿಸುವುದರಿಂದ ಮತ್ತು ಮುಂತಾದವುಗಳನ್ನು ಒದಗಿಸುತ್ತದೆ ಆದ್ದರಿಂದ ಅನುಕೂಲವೆಂದರೆ ನೀವು ಎಸ್ಡಿಎನ್ ಬಳಸಿದರೆ ನೀವು ಈ ಎಲ್ಲ ವಿಷಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನೋಡಿಕೊಳ್ಳುತ್ತೀರಿ ಇನ್ನು ತುಂಬಾ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಸಾಫ್ಟ್ವೇರ್ 6TiSCH ಪ್ರೊಟೊಕಾಲ್ ಸ್ಟ್ಯಾಕ್ ಅನ್ನು ಹೇಗೆ ವ್ಯಾಖ್ಯಾನಿಸಿದೆ ಆದ್ದರಿಂದ ನಾನು ಅವುಗಳಲ್ಲಿ ಯಾವುದನ್ನೂ ವಿವರವಾಗಿ ಹೇಳಲು ಹೋಗುವುದಿಲ್ಲ ಆದರೆ ನೀವು ಇಲ್ಲಿ ನೋಡುವಂತೆ ಈ ವಿಭಿನ್ನ ಪದರಗಳಾಗಿವೆ ಆದ್ದರಿಂದ ನಾವು ಈ ಹಿಂದೆ ಮಾತನಾಡಿದ 802 15 4 ಸ್ಟ್ಯಾಂಡರ್ಡ್ನಲ್ಲಿರುವ ಪದರಗಳು ಆದರೆ ಇವುಗಳು ನಿಮಗೆ ಟಿಎಸ್ಸಿಎಚ್ ಆರ್ಡಿಸಿ ಸಿಂಚ್ನಂತಹ ಕಸ್ಟಮೈಸ್ ಮಾಡಿದವುಗಳನ್ನು ತಿಳಿದಿವೆ ನಂತರ ನೀವು ಈ 802 4 2015 ಟಿಎಸ್ಸಿಎಚ್ ಮ್ಯಾಕ್ ಅನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಈ 6 ಕಡಿಮೆ ಹೊಂದಿದ್ದೀರಿ ಪ್ಯಾನ್ ಎಚ್ಸಿ ಆದ್ದರಿಂದ 6 ಲೋ ಪ್ಯಾನ್ ಮೂಲತಃ ಇದು ನೆಟ್ವರ್ಕ್ ಲೇಯರ್ ಪ್ರೋಟೋಕಾಲ್ ಎಂದು ನಿಮಗೆ ತಿಳಿದಿದೆ ಕಡಿಮೆ ಪ್ಯಾನ್ ನಾವು ಈ ಬಗ್ಗೆ ಬೇರೆ ಉಪನ್ಯಾಸದಲ್ಲಿ ಮಾತನಾಡಿದ್ದೇವೆ ಮತ್ತು ಈ 6 ಮೂಲತಃ ಐಪಿವಿ 6 ನಿಂದ ಬಂದಿದೆ ಮತ್ತು ಇದನ್ನು 6 ಟಿ ಎ ಸ್ಸಿ ಎಚ್ ಪ್ರೋಟೋಕಾಲ್ನಲ್ಲಿ ಬಳಸಲಾಗಿದೆ ಆದ್ದರಿಂದ ಈ ಹೆಸರು 6TiSCH ಮೂಲತಃ 6 ಐಪಿವಿ 6 ನಿಂದ ಅಥವಾ 6 ಲೋ ಪ್ಯಾನ್ನ 6 ರಿಂದ ಬಂದಿದೆ ತದನಂತರ ನೀವು ಮೈಕ್ರೊ SDNನ ಈ ಪರಿಕಲ್ಪನೆಗಳನ್ನು ಹೊಂದಿದ್ದೀರಿ ಮತ್ತು ಈ ಮೈಕ್ರೊ ಎಸ್ಡಿಎನ್ ಮೂಲತಃ ಹಗುರವಾದ ಪ್ರೋಟೋಕಾಲ್ ಸ್ಟ್ಯಾಕ್ ಅನ್ನು ಪರಿಚಯಿಸುತ್ತದೆ ಅದು ನಿಯಂತ್ರಣ ಪ್ಲೇನ್ ಓವರ್ಹೆಡ್ ಅನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಈ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಐಇಇಇ 802 15 4 ಅನುಷ್ಠಾನವನ್ನು ಆಧರಿಸಿದೆ ಇದು ಸಿಮ್ಯುಲೇಶನ್ಗಾಗಿ ಸೆನ್ಸರ್ ಜಾಲಗಳು ಗ್ರಿಡ್ಗಳನ್ನೂ ವ್ಯಾಪಕವಾಗಿ ಬಳಸಲಾಗುತ್ತದೆ ಆದ್ದರಿಂದ ಇದು ಮೂಲತಃ ಗ್ರಿಡ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಚಲಿಸುತ್ತದೆ ಆದ್ದರಿಂದ ಐಐಒಟಿIIoTಗಾಗಿ ಸಾಫ್ಟ್ವೇರ್ ಡಿಫೈನ್ಡ ಎಡ್ಜ್ ಇದು ಎಡ್ಜ್ ನೆಟ್ವರ್ಕ್ನಲ್ಲಿ ವಿಭಿನ್ನ ಕೈಗಾರಿಕಾ ಸಾಧನಗಳು ಮತ್ತು ಉಪಕರಣಗಳನ್ನು ಹೊಂದಿರುವ ಒಟ್ಟಾರೆ ಆರ್ಕಿಟೆಕ್ಚರ್ ತದನಂತರ ನೀವು ಈ ವಿಭಿನ್ನ ಕ್ಲಸ್ಟರ್ ಹೆಡ್ಗಳನ್ನು ಹೊಂದಿದ್ದೀರಿ ಮತ್ತು ನೀವು ಈ ಎಡ್ಜ್ ಸರ್ವರ್ಗಳನ್ನು ಹೊಂದಿದ್ದೀರಿ ಅದರ ನಂತರ ಈ ನಿರ್ದಿಷ್ಟ ರೀತಿಯಲ್ಲಿ ಇಂಟರ್ನೆಟ್ ಕೆಲಸವಾಗಲಿದೆ ಮತ್ತು ನಂತರ ನೀವು ಈ ಎಸ್ಡಿಎನ್ ನಿಯಂತ್ರಕವನ್ನು ಹೊಂದಿದ್ದೀರಿ ಅದು ಇಡೀ ವಿಷಯವನ್ನು ನಿಯಂತ್ರಿಸುವ ಸಲುವಾಗಿ ಇದೆ ಆದ್ದರಿಂದ ನೀವು ಸಾಫ್ಟ್ವೇರ್ ಡಿಫೈನ್ಡ್ ಎಡ್ಜ್ IIoT ಆರ್ಕಿಟೆಕ್ಚರ್ನಲ್ಲಿ ಕ್ಲಸ್ಟರ್ ಹೆಡ್ ಇಂಡಸ್ಟ್ರಿಯಲ್ ಕ್ಲೌಡ್ ಎಡ್ಜ್ ನೆಟ್ವರ್ಕ್ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ ಕಂಟ್ರೋಲರ್ ಡಿವೈಸಸ್ ಮತ್ತು ಸಲಕರಣೆಗಳು ಮತ್ತು ಈ ನಿರ್ದಿಷ್ಟ ಆರ್ಕಿಟೆಕ್ಚರ್ ಸಮಗ್ರವಾಗಿ ತೋರಿಸಿರುವ ಈ ಅಪ್ಲಿಕೇಶನ್ಗಳನ್ನು ಹೊಂದಿರುವಿರಿ ಸಾಕಷ್ಟು ಸ್ವಯಂ ವಿವರಣಾತ್ಮಕವಾಗಿದೆ ಆದ್ದರಿಂದ ಈ ಪ್ರತಿಯೊಂದು ವಿಭಿನ್ನ ಘಟಕಗಳನ್ನು ನಾನು ಹೆಚ್ಚು ವಿವರವಾಗಿ ಹೇಳುವ ಅಗತ್ಯವಿಲ್ಲ ಆದ್ದರಿಂದ ಸಾಫ್ಟ್ವೇರ್ ಡಿಫೈನ್ಡ ಕಂಟ್ರೋಲ್ಪ್ಲೇನನ್ನು ಸ್ಮಾರ್ಟ್ ಶಕ್ತಿ ಸ್ಮಾರ್ಟ್ ರೀಡ್ ಸನ್ನಿವೇಶದಲ್ಲಿ ಸ್ಮಾರ್ಟ್ ಗ್ರಿಡ್ ಮೇಲ್ವಿಚಾರಣೆ ವ್ಯವಸ್ಥೆಗಳಲ್ಲಿ ಒಂದು ಕೇಂದ್ರೀಕೃತ ನಿಯಂತ್ರಕ ಬಳಸಿಕೊಂಡ ಸೆಂಟ್ರಲೈಜ್ಡ್ ಕಂಟ್ರೊಲ್ರ ಸಾಫ್ಟ್ವೇರ್ ಡಿಫೈನ್ಡ್ ಸ್ಮಾರ್ಟ್ ಗ್ರಿಡ್ ಘಟಕಗಳಾದ ಡಿಸ್ಟ್ರಿಬ್ಯೂಟೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡಿಎಂಎಸ್ ಡಿಇಆರ್ಎಂಎಸ್ನಲ್ಲಿ ಅವು ಬೇರೆ ಬೇರೆ ಘಟಕಗಳಿವೆ ಅವು ಮೂಲತಃ ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಸ್ಸಿಎಡಿಎ ಇದು ಯಾಂತ್ರೀಕೃತಗೊಳಿಸುವಿಕೆ ಮತ್ತು ಐಐಒಟಿIIoTಯನ್ನು ಸಕ್ರಿಯಗೊಳಿಸುವ ಮೊದಲು ನಾವು ನೋಡಿದಂತೆ ಮತ್ತು ಎಸ್ಡಿಐಐಒಟಿIIoTಗೆ ಮುಖ್ಯವಾದುದು ಮತ್ತು ನಾವು ಚರ್ಚಿಸಿದ ಯಾವುದನ್ನಾದರೂ ಸಕ್ರಿಯಗೊಳಿಸಲು ಎಸ್ಸಿಎಡಿಎ ಬಹಳ ಮುಖ್ಯವಾದ ಅಂಶವಾಗಿದೆ ಆದ್ದರಿಂದ ಮೂಲತಃ ನೀವು ಎಸ್ಡಿಎನ್ ಶಕ್ತಗೊಂಡ ಸ್ಮಾರ್ಟ್ ಗ್ರಿಡ್ಗಾಗಿ ಆಸಕ್ತಿ ಹೊಂದಿದ್ದರೆ ಈ ನಿರ್ದಿಷ್ಟ ಸಾಹಿತ್ಯವು ಸ್ಮಾರ್ಟ್ ಗ್ರಿಡ್ಗಾಗಿ ಸಾಫ್ಟ್ವೇರ್ ಡಿಫೈನ್ಡ್ ಕಂಟ್ರೋಲ್ ಪ್ಲೇನ್ನೊಂದಿಗೆ ನೀವು ಹೇಗೆ ವ್ಯವಹರಿಸಲಿದ್ದೀರಿ ಎಂಬುದರ ಮುಖ್ಯಾಂಶಗಳನ್ನು ನೀಡುತ್ತದೆ ಆದ್ದರಿಂದ ಇದು ಸ್ಮಾರ್ಟ್ ಗ್ರಿಡ್ಗಾಗಿ ಸಾಫ್ಟ್ವೇರ್ ಡಿಫೈನ್ಡ್ ಕಂಟ್ರೋಲ್ ಪ್ಲೇನ್ನ ಸಮಗ್ರ ನೋಟವಾಗಿದೆ ಇದು ಕಂಟ್ರೋಲ್ ಪ್ಲೇನ್ನ್ನು ಮಾತ್ರ ತೋರಿಸುತ್ತದೆ ಆದ್ದರಿಂದ ನಿಮ್ಮ ಸೌತ್ಬೌಂಡ್ ಎಸ್ ಪಿ ಐ ನಾರ್ತ್ ಬೌಂಡ್ ಎನ್ ಪಿ ಐ ಮತ್ತು ಸ್ವಿಚ್ಗಳು ರೌಟರ್ ಕಾರ್ಯಾಚರಣೆಗಳು ಮತ್ತು ಮಧ್ಯಂತರ ಘಟಕಗಳನ್ನು ಒಳಗೊಂಡಂತೆ ಈ ಎಲ್ಲಾ ವಿಭಿನ್ನ ಘಟಕಗಳನ್ನು ನೀವು ಹೊಂದಲಿದ್ದೀರಿ ನಿರ್ವಹಣೆ ಸೇವಾ ನಿರ್ವಹಣೆ ದೋಷ ಅನ್ವೇಷಣೆ ಟ್ರ್ಯಾಕಿಂಗ್ ಸಾಮಾನ್ಯ ಭದ್ರತಾ ವಿಷಯಗಳಲ್ಲಿ ದೋಷ ಸಹಿಷ್ಣುತೆ ಉನ್ನತ ಟೋಪೋಲಜಿ ನಿರ್ವಹಣೆ ಮುಂತಾದವುಗಳು ಆದ್ದರಿಂದ ಈ ಎಲ್ಲವನ್ನು ಮೂಲತಃ ಈ ನಿರ್ದಿಷ್ಟ ಪದರದಲ್ಲಿ ಕಂಟ್ರೋಲ್ ಪದರಲೇಯರ್ದಲ್ಲಿ ನೋಡಿಕೊಳ್ಳಲಾಗುತ್ತದೆ ಹಿಂದಿನ ಸ್ಲೈಡ್ನಲ್ಲಿ ನಾನು ನಿಮಗೆ ತೋರಿಸಿದಂತಹ ಎಲ್ಲಾ ವಿಭಿನ್ನ ಅಂಶಗಳನ್ನು ನೀವು ಇನ್ನೊಂದು ಬದಿಯಲ್ಲಿ ಹೊಂದಿದ್ದೀರಿ ಆದ್ದರಿಂದ SCADA DERMS ಮತ್ತು DMS ಈ ಸುಧಾರಿತ ವಿತರಣಾ ನಿರ್ವಹಣಾ ವ್ಯವಸ್ಥೆಯ ಭಾಗವಾಗಿದೆ ಆದ್ದರಿಂದ ಒಟ್ಟಾಗಿ ಮೂಲತಃ ಸ್ಮಾರ್ಟ್ ಗ್ರಿಡ್ಗಾಗಿ ಸಾಫ್ಟ್ವೇರ್ ಡಿಫೈನ್ಡ ಎಸ್ಡಿಎನ್ ಸೇವೆಗಳನ್ನು ನೀಡಲು ಕೆಲಸ ಮಾಡುತ್ತಾರೆ ಆದ್ದರಿಂದ SDNಗೆ ಸಂಬಂಧಿಸಿದ ಸವಾಲುಗಳು ಮತ್ತು ಇದು ಐಐಒಟಿIIoTಯಲ್ಲಿ ಅನುಷ್ಠಾನಗೊಳ್ಳುವುದು ಐಐಒಟಿIIoT ನಾವು ಕಡಿಮೆ ಶಕ್ತಿಯನ್ನು ಹೊಂದಿರುವ ಹೆಚ್ಚು ನಿರ್ಬಂಧಿತ ನಷ್ಟದ ನೆಟ್ವರ್ಕ್ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ರೀತಿಯ ಸ್ಥಿರ ವಾತಾವರಣದಲ್ಲಿ ಎಸ್ಡಿಎನ್ ಅನುಷ್ಠಾನ ಈ ರೀತಿಯ ನಿರ್ಬಂಧಿತ ವಾತಾವರಣದಲ್ಲಿ ಮುಕ್ತ ಹರಿವಿನ ಅನುಷ್ಠಾನದ ಅಗತ್ಯವಿದೆ ಆದರೆ ಇದು ಒಂದು ದೊಡ್ಡ ಸವಾಲಾಗಿದೆ ಓಪನ್ ಫ್ಲೋ ಪ್ರೋಟೋಕಾಲ್ ಸ್ವತಃ ಹೆವಿವೇಯ್ಟ್ ಮತ್ತು ಐಐಒಟಿIIoT ನಿರ್ಬಂಧ ಪರಿಸರದಲ್ಲಿ ಓಪನ್ ಫ್ಲೋ ಕಾರ್ಯಗತಗೊಳಿಸುವುದು ನಷ್ಟದ ಪರಿಸರಗಳು ಒಂದು ದೊಡ್ಡ ಸವಾಲಾಗಿದೆ ಇದು ಸಾಕಷ್ಟು ಅರ್ಥವಾಗುವಂತಹದ್ದಾಗಿದೆ ಆದರೆ ಇದನ್ನು ಸಹ ಮಾಡಬೇಕಾಗಿದೆ ಆದ್ದರಿಂದ ತೆರೆದ ಹರಿವುಓಪನ್ ಫ್ಲೋ ಅಥವಾ ಇತರ ಸಾಫ್ಟ್ವೇರ್ ಡಿಫೈನ್ಡ ಪರಿಹಾರಗಳನ್ನು ನೀವು ಹೇಗೆ ಮಾಡಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸುವ ವಿಭಿನ್ನ ಕೃತಿಗಳು ಇವೆ IIoT ಯ ಈ ರೀತಿಯ ನಿರ್ಬಂಧದ ನಷ್ಟದ ಪರಿಸರದಲ್ಲಿ ಅನುಷ್ಠಾನಕ್ಕೆ ಕಡಿಮೆ ತೂಕ ಆದ್ದರಿಂದ ಉದಾಹರಣೆಗೆ ವಿಭಿನ್ನ ಸಮಸ್ಯೆಗಳಿವೆ ವಿಭಿನ್ನ ಉತ್ತರಗಳಿವೆ ಫಾಗ್ ವಾಸ್ತುಶಿಲ್ಪದಅಲ್ಲಿ ಓಪನ್ ಫ್ಲೋ ಕೆಲವು ಭಾಗ ಅಥವಾ ನೀವು ಸಾಫ್ಟ್ವೇರ್ ಡಿಫೈನ್ಡ ಪರಿಹಾರಗಳನ್ನು ಕಾರ್ಯಗತಗೊಳಿಸಬಹುದು ಎಡ್ಜ್ ಡಿವಿಸ್ಸ್ ಮತ್ತು ಹೀಗೆ ಇತರ ಭಾಗಗಳನ್ನು ಕ್ಲೌಡ್ನಲ್ಲಿ ಕೇಂದ್ರೀಕೃತ ರೀತಿಯಲ್ಲಿ ಕಾರ್ಯಗತಗೊಳಿಸಬಹುದು ಆದ್ದರಿಂದ ನೋಡಿಕೊಳ್ಳುವ ಸಲುವಾಗಿ ಫಾಗ್ ಶಕ್ತಗೊಂಡ ಪರಿಹಾರಗಳಂತೆಯೂ ಪ್ರಸ್ತಾಪಿಸಲಾಗುತ್ತಿದೆ ಈ ನಿರ್ಬಂಧ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ಗಳನ್ನು ಕಾರ್ಯಗತಗೊಳಿಸುವ ಈ ವಿಭಿನ್ನ ಸವಾಲುಗಳನ್ನು ಐಐಒಟಿIIoTಯ ಮತ್ತು ಲಾಸಿ ಪರಿಸರಗಳಲಿದೆ ಮಿನಿನೆಟ್ ಮೂಲಕ ಓಪನ್ ಫ್ಲೋ ಅನುಷ್ಠಾನವನ್ನು ನಾವು ಈಗ ನಿಮಗೆ ತೋರಿಸಲಿದ್ದೇವೆ ಇದು ಸಮುದಾಯದಲ್ಲಿ ಜನಪ್ರಿಯ ಎಮ್ಯುಲೇಟರ್ ಆಗಿದೆ ಆದ್ದರಿಂದ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಐಐಒಟಿIIoTಯ ಅವಶ್ಯಕತೆಗಳನ್ನು ಪೂರೈಸಲು ನೀವು ಮಿನಿನೆಟ್ ಅನ್ನು ಹೇಗೆ ಬಳಸಬಹುದು ಎಂಬುದು ನೀಡಲಿದ್ದೇನೆ ನಾವು ಶೀಘ್ರದಲ್ಲೇ ಸಂಕ್ಷಿಪ್ತ ಡೆಮೊವನ್ನು ನೋಡೋಣ ಆದ್ದರಿಂದ ನನ್ನೊಂದಿಗೆ ಶ್ರೀ ಸಮರೇಶ್ ಬೇರಾ ಈ ನಿರ್ದಿಷ್ಟ ಡೆಮೊ ನೀಡಲು ನನಗೆ ಸಹಾಯ ಮಾಡುತ್ತಾರೆ ಆದ್ದರಿಂದನಾನು ನಿಮಗೆ ಮೊದಲು ಮಿನಿನೆಟ್ನಲ್ಲಿ ಅನುಷ್ಠಾನಕ್ಕೆ ಈ ವಾಸ್ತುಶಿಲ್ಪ ಹೇಗೆ ಕಾಣುತ್ತದೆ ಎಂಬುದನ್ನು ತೋರಿಸಲಿದ್ದೇನೆ ಆದ್ದರಿಂದಕಾರ್ಯಗತಗೊಳಿಸಲು ನಾವು ಬಯಸುತ್ತೇವೆ ಎಂದು ಹೇಳುವ ಈ ವಿಷಯವನ್ನು ಮೊದಲು ಮಿನಿನೆಟ್ನಲ್ಲಿ ಸಾಫ್ಟ್ವೇರ್ ವ್ಯಾಖ್ಯಾನಿತ ನೆಟ್ವರ್ಕ್ಗಳನ್ನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಈ ಸಾಫ್ಟ್ವೇರ್ ವ್ಯಾಖ್ಯಾನಿತ ನೆಟ್ವರ್ಕ್ ಸನ್ನಿವೇಶವನ್ನು ನಾವು ಅನುಕರಿಸಲು ಹೊರಟಿರುವ ಎಮ್ಯುಲೇಟರ್ ಮಿನಿನೆಟ್ ಮತ್ತು ನಾವು IIoT ದಟ್ಟಣೆಯನ್ನು ಬಳಸಲಿದ್ದೇವೆ ಐಒಟಿ ದಟ್ಟಣೆ ಹೆಚ್ಚು ನಿರ್ದಿಷ್ಟವಾಗಿ ಆದ್ದರಿಂದ ನಾವು ಈ ಮಿನಿನೆಟ್ ಅನ್ನು ಹೊಂದಿದ್ದೇವೆ ಎಂದು ಹೇಳೋಣ ಅದು ಈ ವಿಭಿನ್ನ ನೋಡ್ಗಳ ತ್ವರಿತಗೊಳಿಸುವಿಕೆಯನ್ನು ನೋಡಿಕೊಳ್ಳಲಿದೆ ಈ ಸುತ್ತಿನ ವಲಯಗಳು ನಿಮ್ಮ ವಿಭಿನ್ನ ಸ್ವಿಚ್ಗಳು ಎಂದು ನಾವು ಹೇಳೋಣ ಆದ್ದರಿಂದ ಇವುಗಳು ನಿಮ್ಮ ಸ್ವಿಚ್ಗಳು ಮತ್ತು ಈ ಸ್ವಿಚ್ಗಳ ಮೂಲಕ ನೀವು ಕೆಲವು ಐಐಒಟಿIIoT ದಟ್ಟಣೆಯನ್ನು ತೇಲುವಂತಹ ಸನ್ನಿವೇಶವನ್ನು ನಾವು ಹೊಂದಿರುತ್ತೇವೆ ಮತ್ತು ಈ ಸ್ವಿಚ್ಗಳು ಓಪನ್ ಫ್ಲೋ ಎಂದು ಕರೆಯಲ್ಪಡುತ್ತವೆ ಅದು ಮೂಲತಃ ಆ ಸ್ವಿಚ್ಗಳಲ್ಲಿ ಓಪನ್ ಫ್ಲೋ ಸಕ್ರಿಯಗೊಳಿಸುತದೆ ಆದ್ದರಿಂದ ನಾವು ಈ ಮುಕ್ತ ದುಂಡಾದ ವಲಯಗಳನ್ನು ಹೊಂದಿದ್ದೇವೆ ಇವು ಓಪನ್ ವಿ ಶಕ್ತಗೊಂಡ ಸ್ವಿಚ್ಗಳು ಎಂದು ಹೇಳುತ್ತೇವೆ ಆದ್ದರಿಂದ ಇದು ಓಪನ್ ಫ್ಲೋ ಕಾರ್ಯಗತಗೊಳಿಸುತ್ತದೆ ಮತ್ತು ಈ ಯಾವುದೇ ವಿಭಿನ್ನ ನೋಡ್ಗಳ ಮೂಲಕ ನಾವು ಐಐಒಟಿIIoT ದಟ್ಟಣೆಯನ್ನು ಹೊಂದಲಿದ್ದೇವೆ ಮತ್ತು ನಂತರ ನಾವು ನಿಯಂತ್ರಕವನ್ನು ಹೊಂದಿರುತ್ತೇವೆ ಆದ್ದರಿಂದ SDNನಲ್ಲಿ ನಮಗೆ ಕೆಲವು ರೀತಿಯ ನಿಯಂತ್ರಕ ಬೇಕು ಎಂದು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ನಾವು ಅದನ್ನು ಬಳಸಲಿರುವ ನಿರ್ದಿಷ್ಟ ನಿಯಂತ್ರಕಕ್ಕೆ ಪೋಕ್ಸ್ ಎಂದು ಹೆಸರಿಸೋಣ ಆದ್ದರಿಂದ ಈ ಓಪನ್ ವಿ ಸ್ವಿಚ್ಗಳಾದ ಈ ವಿಭಿನ್ನ ಸ್ವಿಚ್ಗಳ ಮೇಲೆ ಪೋಕ್ಸ್ ನಿಯಂತ್ರಕವು ಈ ನಿರ್ದಿಷ್ಟ ನಿಯಂತ್ರಣವನ್ನು ಹೊಂದಲಿದೆ ಮತ್ತು ಮೇಲೆ ನೀವು ಅಪ್ಲಿಕೇಶನ್ ಅಥವಾ ವಿಭಿನ್ನ ಅಪ್ಲಿಕೇಶನ್ಗಳನ್ನು ಹೊಂದಿದ್ದೀರಿ ಮತ್ತು ಅದು ಚಾಲನೆಯಲ್ಲಿದೆ ಎಂದು ಭಾವಿಸೋಣ ಆದ್ದರಿಂದ ಕೆಲವು ಅಪ್ಲಿಕೇಶನ್ ಚಾಲನೆಯಲ್ಲಿದೆ ಎಂದು ಹೇಳೋಣ ಆದ್ದರಿಂದ ನಮ್ಮ ಸಂದರ್ಭದಲ್ಲಿ ನಾನು ನಿಮಗೆ ಕೆಲವು ರೂಟಿಂಗ್ ಪ್ರೋಟೋಕಾಲ್ ಅನ್ನು ಹೇಳಿಕೊಡುತೇನೆ ನಾನು ಯೋಚಿಸಬಹುದಾದ ಸರಳವಾದ ರೂಟಿಂಗ್ ಪ್ರೋಟೋಕಾಲ್ ಕಡಿಮೆ ಮಾರ್ಗ ವಿಳಂಬವಾಗಿದೆಶೊರ್ಟ್ಸ್ಟ್ ಪಥ ಇದರರ್ಥ ಆದ್ದರಿಂದ ಸಂಕ್ಷಿಪ್ತವಾಗಿ ಇದನ್ನು ಎಸ್ಪಿಡಿ ಎಂದು ಕರೆಯಲಾಗುತ್ತದೆ ಶೊರ್ಟ್ಸ್ಟ್ ಪಥ ಕನಿಷ್ಠ ವಿಳಂಬವನ್ನು ಹೊಂದಿರುವ ಮಾರ್ಗವನ್ನು ಆಯ್ಕೆ ಮಾಡಲಾಗುವುದು ಆದ್ದರಿಂದ ಈ ನಿರ್ದಿಷ್ಟ ನಿಯಂತ್ರಕವನ್ನು ಬಳಸಿಕೊಂಡು ಕಡಿಮೆ ಮಾರ್ಗ ವಿಳಂಬ ಪ್ರೋಟೋಕಾಲ್ ಅನ್ನು ಕಾರ್ಯಗತಗೊಳಿಸಲಾಗುವುದು ಆದ್ದರಿಂದ ಈ ಸನ್ನಿವೇಶವನ್ನು ನಾವು ಈಗ ನಿಮಗೆ ತೋರಿಸಲಿದ್ದೇವೆ ನೀವು ಹೇಗೆ ಕಾರ್ಯಗತಗೊಳಿಸಲಿದ್ದೀರಿ ಮತ್ತು ಈ ರೂಟಿಂಗ್ ಹೇಗೆ ಸಂಭವಿಸುತ್ತದೆ ಇದು ಗೂಗಲ್ ಕ್ಲೌಡ್ ಮೇಲೆ ಕಾರ್ಯಗತಗೊಳ್ಳುವ ಮಿನಿನೆಟ್ ಪರಿಸರವಾಗಿದೆ ಮತ್ತು ಮಿನಿನೆಟ್ ಎಮ್ಯುಲೇಟರ್ ಬಳಸಿ ಈ ಅನುಷ್ಠಾನವನ್ನು ನಾವು ಹೇಗೆ ಮಾಡಲಿದ್ದೇವೆ ಎಂದು ನಾನು ನಿಮಗೆ ತೋರಿಸಲಿದ್ದೇನೆ ಆದ್ದರಿಂದ ನಾನು ಅದನ್ನು ಮಾಡುವ ಮೊದಲು ನೀವು ಕಲಿಯುವ ಮೊದಲು ಏನು ಮಾಡಬೇಕೆಂದು ತೋರಿಸುತ್ತೇನೆ ಮೊದಲನೆಯದಾಗಿ ಅನುಷ್ಠಾನಕ್ಕಾಗಿ ನಾವು ಮೂಲತಃ ಕೆಲವು ಸಿಸ್ಟಮ್ ಸೆಟ್ಟಿಂಗ್ಗಳನ್ನು ಹೊಂದಿರಬೇಕು ಈ ವಿಭಿನ್ನ ಸೆಟ್ಟಿಂಗ್ಗಳು ನಾವು ಮಿನಿನೆಟ್ನಲ್ಲಿ ನಮ್ಮ ಶೊರ್ಟ್ಸ್ಟ್ ಪಥ ಪ್ರೋಟೋಕಾಲ್ ಅನ್ನು ಚಲಾಯಿಸುವ ಮೊದಲು ಮಾಡಬೇಕಾಗಿದೆ ಇವುಗಳಲ್ಲಿ ಮೊದಲನೆಯದು ಸಿಸ್ಟಮ್ ಅವಶ್ಯಕತ್ಯಗಳಾಗಿವೆ ನೀವು ಉಬುಂಟು 14 ಮತ್ತು ಅದಕ್ಕಿಂತ ಹೆಚ್ಚಿನದನ್ನು 2 ಕೋರ್ ಸಿಪಿಯು ಮತ್ತು 20 ಜಿಬಿ ಮೆಮೊರಿ ಸ್ಟೋರೇಜ್ ಮತ್ತು ಕನಿಷ್ಠ 4 ಜಿಬಿ RAM ಹೊಂದಿರಬೇಕು ಇತರ ಅವಶ್ಯಕತೆಗಳು ನೀವು ಕೆಲವು ಸಾಫ್ಟ್ವೇರ್ ಪೈಥಾನ್ 2 7 ನೆಟ್ವರ್ಕ್x 2 1 ಮತ್ತು ಪಿಪ್ ಅನ್ನು ಸ್ಥಾಪಿಸಿರಬೇಕು ನಿಮಗೆ ತಿಳಿದಿರುವಂತೆ ಕೆಲವು ಸ್ಥಾಪನೆಗಳನ್ನು ಮಾಡಬೇಕಾಗುತ್ತದೆ ನೀವು ಈ ಎಲ್ಲವನ್ನು ಸ್ಥಾಪಿಸಿದ ನಂತರ ನೀವು ಮಿನಿನೆಟ್ ಮತ್ತು ಪಿಒಎಕ್ಸ್ ಅನ್ನು ಸ್ಥಾಪಿಸಬೇಕು ಆದ್ದರಿಂದ ಮಿನಿನೆಟ್ ಸ್ಥಾಪನೆಯು ಮಿನಿನೆಟ್ ಅನ್ನು ಡೌನ್ಲೋಡ್ ಮಾಡಲು ನಾನು ನಿಮಗೆ ಮೂಲವನ್ನು ನೀಡಿದ್ದೇನೆ ಮತ್ತು ಅನುಸ್ಥಾಪನೆಗೆ ಬಳಸಬಹುದಾದ ಕಮಾಂಡ್ ಸಹ ಇಲ್ಲಿ ನೀಡಲಾಗಿದೆ sh ಇದು ಮಿನಿನೆಟ್ ಪೋಕ್ಸ್ ಇತ್ಯಾದಿಗಳನ್ನು ಸ್ಥಾಪಿಸಲಿದೆ ಇತರ ಅವಲಂಬನೆಗಳು ಏನೇ ಇರಲಿ ಇಲ್ಲಿ ಡೌನ್ಲೋಡ್ ಮಾಡಿದ ನಂತರ ಎಲ್ಲವನ್ನೂ ಸ್ಥಾಪಿಸಲಾಗುವುದು ಅದರ ನಂತರ ನಾವು ಈ ನಿರ್ದಿಷ್ಟ ಪ್ಯಾಕೇಜ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಅದನ್ನು ಈ ರೀತಿಯಲ್ಲಿ ಸ್ಥಾಪಿಸಬಹುದು ಎಂದು ನಾವು ನೆಟ್ವರ್ಕ್ ಟೋಪೋಲಜಿ ರಚನೆಯನ್ನು ಹೊಂದಿದ್ದೇವೆ ಐಒಟಿ ಟ್ರಾಫಿಕ್ ಜನರೇಟರ್ಗಾಗಿ ನಾವು ಬಳಸಿದ ಈ ಟ್ರಾಫಿಕ್ ಜನರೇಟರ್ ಆಗಿರುವುದು ನಾವು ಡಿ ಐಟಿಜಿ ಟ್ರಾಫಿಕ್ ಜನರೇಟರ್ ಅನ್ನು ಬಳಸಿದ್ದೇವೆ ಮತ್ತು ಅದನ್ನು ಈ ನಿರ್ದಿಷ್ಟ ಮೂಲದಿಂದ ಸಂಗ್ರಹಿಸಬಹುದು ಎಂದು ನಿಮಗೆ ತಿಳಿದಿರಬಹುದು ಮೂಲತಃ ನಿಮಗೆ ತಿಳಿದಿರುವ ಪ್ರಯೋಗ ಸೆಟ್ಟಿಂಗ್ಗಳು ದಯವಿಟ್ಟು ನಮ್ಮ ವಿವರಣೆ ಕಾಗದದ ಮೂಲಕ ಹೋಗಿ ಅದರ ಶೀರ್ಷಿಕೆಯನ್ನು ಇಲ್ಲಿ ನೀಡಲಾಗಿದೆ ಇದು 2018 ರಲ್ಲಿ ಕಂಪ್ಯೂಟಿಂಗ್ನಲ್ಲಿ ಉದಯೋನ್ಮುಖ ವಿಷಯಗಳ ಕುರಿತ ಐಇಇಇ ವಹಿವಾಟಿನಲ್ಲಿ ಪ್ರಕಟವಾಯಿತು ಮತ್ತು ಅನುಗುಣವಾದ ಡಿಒಐ ಅನ್ನು ಸಹ ನಿಮಗಾಗಿ ನೀಡಲಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಉಲ್ಲೇಖವನ್ನು ಬಳಸಿಕೊಂಡು ನೀವು ನಮ್ಮ ಕಾಗದದ ಮೂಲಕ ಅಲ್ಲಿರುವ ಅನುಗುಣವಾದ ಸೆಟ್ಟಿಂಗ್ಗಳಿಗೆ ಹೋಗಬಹುದು ಆದ್ದರಿಂದ ಈ ನಿರ್ದಿಷ್ಟ ಪ್ರಯೋಗವನ್ನು ನಿಮಗೆ ತೋರಿಸಲು ನಾವು ಆ ಸೆಟ್ಟಿಂಗ್ಗಳನ್ನು ಬಳಸುತ್ತೇವೆ ಆದ್ದರಿಂದ ಲಿಂಕ್ ಬ್ಯಾಂಡ್ವಿಡ್ತ್ ಲಿಂಕ್ ವಿಳಂಬ ಫ್ಲೋ ರಿಕ್ಕ್ಯ್ರೇಮೆಂಟ್ ಟ್ರಾಫಿಕ್ ಜನರೇಶನ್ ರೇಟ್ ಪ್ಯಾಕೆಟ್ ಸೈಜ್ ಇತ್ಯಾದಿಗಳ ಸೆಟ್ಟಿಂಗ್ಗಳನ್ನು ಈ ನಿರ್ದಿಷ್ಟ ಪೇಪರ್ನಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಆದ್ದರಿಂದ ಆ ಸೆಟ್ಟಿಂಗ್ಗಳನ್ನು ಬಳಸಿ ನಾನು ನಿಮಗೆ ಹೇಳಿದಂತೆ ಪ್ರಾಯೋಗಿಕ ಪ್ಲಾಟ್ಫಾರ್ಮ್ ಗೂಗಲ್ ಕ್ಲೌಡ್ ಅನ್ನು ಮತ್ತು ಆದ್ದರಿಂದ ನಾವು ಬಳಸುತ್ತಿರುವ ಈ ನಿರ್ದಿಷ್ಟ ಗೂಗಲ್ ಕ್ಲೌಡ್ ನಿದರ್ಶನಇನ್ಸ್ಟೆನ್ಸ್ ಸಿಪಿಯು ಇಂಟೆಲ್ ಸ್ಕೈಲೇಕ್ 2 ವರ್ಚುವಲ್ ಸಿಪಿಯುಗಳು RAM 7 5 ಜಿಬಿ ಮತ್ತು 50 ಜಿಬಿ ಸಂಗ್ರಹಣೆ ಮತ್ತು ಫಾರ್ವರ್ಡ್ ಮಾಡುವ ತತ್ವವು ಶೊರ್ಟ್ಸ್ಟ್ ಪಥ ಆಗಿರುತದೆ ನೀವು ಮತ್ತು ನಿಮ್ಮ ಶೊರ್ಟ್ಸ್ಟ್ ಪಥ ಮೊದಲ ಪ್ರೋಟೋಕಾಲ್ ಅಥವಾ ಎಮ್ಆರ್ಸಿ ಅಥವಾ ಇನ್ನಾವುದೇ ರೂಟಿಂಗ್ ಮಾಹಿತಿ ಪ್ರೋಟೋಕಾಲ್ ಅಥವಾ ನಿಮಗೆ ಬೇಕಾದ ಯಾವುದೇ ಬೇರೆ ರೂಟಿಂಗ್ ಅಲ್ಗಾರಿದಮ್ ಅನ್ನು ಬಳಸಬಹುದು ಆದ್ದರಿಂದ ಕೇವಲ ಉದಾಹರಣೆಗಾಗಿ ನಾವು ನಿಮಗೆ ಶೊರ್ಟ್ಸ್ಟ್ ಪಥ ತೋರಿಸಲಿದ್ದೇವೆ ಮತ್ತು ಅದು ಪ್ಯಾಕೆಟ್ಗಳನ್ನು 1 ಬಿಂದುವಿನಿಂದ ಇನ್ನೊಂದಕ್ಕೆ ಹೇಗೆ ಫಾರ್ವರ್ಡ್ ಮಾಡಲಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಪ್ಯಾಕೆಟ್ಗಳು ಮೂಲತಃ ನಾವು ಮಾತನಾಡುತ್ತಿರುವ ಟ್ರಾಫಿಕ್ ಪ್ಯಾಕೆಟ್ಗಳನ್ನು ರೂಟಿಂಗ್ ಮಾಡುತ್ತಿವೆ ನಾವು ನಿಮಗೆ ತೋರಿಸಲಿರುವ ಫಲಿತಾಂಶಗಳು ಮೂಲತಃ ನೆಟ್ವರ್ಕ್ ಕಾರ್ಯಕ್ಷಮತೆ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತವೆ ಅವುಗಳು ಥ್ರೋಪುಟ್ ಡಿಲೇ ಮತ್ತು ಜಿಟ್ಟರ್ ಮೂಲತಃ ಸಮಯಕ್ಕೆ ಅನುಗುಣವಾಗಿ ಬದಲಾವಣೆಯಾಗತ್ತದೆ ಆದ್ದರಿಂದ ಜಿಟ್ಟರ್ ಪ್ಯಾಕೆಟ್ ನಷ್ಟವು ಕೆಲವು ಪ್ರಮಾಣಿತ ನೆಟ್ವರ್ಕ್ ಕಾರ್ಯಕ್ಷಮತೆ ಮೇಲ್ವಿಚಾರಣಾ ನಿಯತಾಂಕಗಳಾಗಿವೆ ಮತ್ತು ಇವುಗಳನ್ನು ಪ್ಯಾಕೆಟ್ ಇನ್ ನಲ್ಲಿನ ನಿಯಂತ್ರಕಕ್ಕೂ ಬಳಸಲಾಗುತ್ತದೆ ಅಂದರೆ ನಿಯಂತ್ರಕಕ್ಕೆ ಬರುವ ಪ್ಯಾಕೆಟ್ಗಳ ಸಂಖ್ಯೆ ಮತ್ತು ಅಲ್ಲಿರುವ QoS ಉಲ್ಲಂಘನೆಗಳು ಆದ್ದರಿಂದ ಇವೆಲ್ಲವನ್ನೂ ಅಳೆಯಲಾಗುತ್ತದೆ ಮತ್ತು ತೋರಿಸಲಾಗುತ್ತದೆ ಆದ್ದರಿಂದ ನೀವು ಸಂಶೋಧನಾ ಪ್ರಬಂಧದ ಬಗ್ಗೆ ಮಾತನಾಡುತ್ತಿದ್ದರೆ ಮೂಲತಃ ನೀವು ಈ ನೆಟ್ವರ್ಕ್ ನಿಯತಾಂಕಗಳನ್ನು ರೂಪಿಸುತ್ತೀರಿ ಸಮಯಕ್ಕೆ ಸಂಬಂಧಿಸಿದಂತೆ ಈ ನೆಟ್ವರ್ಕ್ ನಿಯತಾಂಕಗಳನ್ನು ಹೇಗೆ ತೋರಿಸುತ್ತೀರಿ ಮತ್ತು ನಾವು ತೋರಿಸಲಿರುವ ಈ ನಿರ್ದಿಷ್ಟ ಪ್ರೋಟೋಕಾಲ್ ಅನ್ನು ಕಾರ್ಯಗತಗೊಳಿಸಲು ನೀವು ಬಳಸಲಿರುವ ಕಮಾಂಡ್ ಆಗಿದೆ ಈಗ ನಾವು ಈ ನಿರ್ದಿಷ್ಟ ವಿಂಡೋಗೆ ಹೋಗೋಣ ಮತ್ತು ಕೆಲಸಗಳು ಹೇಗೆ ಕಾರ್ಯನಿರ್ವಹಿಸಲಿವೆ ಎಂಬುದನ್ನು ತಿಳಿಯೋಣ ಪ್ರಾಧ್ಯಾಪಕ ಮಿಶ್ರಾ ಅವರು ಬರಾಬಾಸಿ ಆಲ್ಬರ್ಟ್ ಅನ್ನು ಬಳಸಿಕೊಂಡು ನೆಟ್ವರ್ಕ್ ಟೋಪೋಲಜಿಯನ್ನು ರಚಿಸಲು ನಾವು ಮಿನಿನೆಟ್ ಎಮ್ಯುಲೇಟರ್ ಅನ್ನು ಬಳಸುತ್ತೇವೆ ಮತ್ತು ಸ್ವಿಚ್ಗಳನ್ನು ನಿಯಂತ್ರಿಸಲು ನಾವು POX ನಿಯಂತ್ರಕವನ್ನು ಬಳಸುತ್ತೇವೆ ಮತ್ತು ನಾವು ಓಪನ್ ಫ್ಲೋ ಮಿನಿನೆಟ್ 1 1 ದನ್ನು ಬೆಂಬಲಿಸುವಂತೆ ಇದು 1 2 ಅಥವಾ 1 3 ಅನ್ನು ಬೆಂಬಲಿಸುವುದಿಲ್ಲ ಆದ್ದರಿಂದ ನಾವು ಓಪನ್ ಫ್ಲೋ ಆವೃತ್ತಿ 1 1 ದನ್ನು ಬಳಸುತ್ತೇವೆ ಆದ್ದರಿಂದ ಎಡಭಾಗದ ವಿಂಡೋದಲ್ಲಿ ನಾವು ಪೋಕ್ಸ್ ನಿಯಂತ್ರಕ ಟರ್ಮಿನಲ್ ಅನ್ನು ಹೊಂದಿದ್ದೇವೆ ಮತ್ತು ಬಲಭಾಗದಲ್ಲಿ ನಾವು ಮಿನಿನೆಟ್ ಟೋಪೋಲಜಿ ಟರ್ಮಿನಲ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಮೊದಲು ನಾವು POX ನಿಯಂತ್ರಕವನ್ನು ಸಕ್ರಿಯಗೊಳಿಸಬೇಕು ಇದರಿಂದ ಅದು ಸ್ವಿಚ್ಗಳನ್ನು ಆಲಿಸಬಹುದು ನಾನು ಕೆಲವು ಕಮಾಂಡ್ ಬಳಸುತ್ತೇನೆ ಆದ್ದರಿಂದ ನಾವು ಶೊರ್ಟ್ಸ್ಟ್ ಪಥನಂತಹ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕೋಡ್ ಅನ್ನು ಬರೆದಿದ್ದೇವೆ ಇದು ಪೈಥಾನ್ ಪ್ರೋಗ್ರಾಂ "ಪೈಥಾನ್ ಪೋಕ್ಸ್ ಪಿ" ಅನ್ನು ಚಾಲನೆ ಮಾಡುತ್ತದೆ ಮತ್ತು ಕಾರ್ಯಗತಗೊಳಿಸುತ್ತದೆ ಇದು POX ನಿಯಂತ್ರಕದ ಎಲ್ಲಾ ಮಾಡ್ಯೂಲ್ಗಳನ್ನು ಸಕ್ರಿಯಗೊಳಿಸುತ್ತದೆ ನಂತರ ನಾವು ವಿನ್ಯಾಸ ಯೋಜನೆಯನ್ನು ಹೊಂದಿದ್ದೇವೆ ಮತ್ತು ಓಪನ್ ಫ್ಲೋ ಚುಕ್ಕೆ ಅನ್ವೇಷಣೆಯನ್ನು ಹೊಂದಿದ್ದೇವೆ ಇದರಿಂದಾಗಿ ಅದು ಪತ್ತೆಯಾದ ಎಲ್ಲ ಸ್ವಿಚ್ಗಳನ್ನು ಕೇಳಬಹುದು ಮತ್ತು ಅಂತಿಮವಾಗಿ ನಾವು ಡೀಬಗ್ ಮಾಡುವ ವಿಧಾನವನ್ನು ಸಕ್ರಿಯಗೊಳಿಸಿದ್ದೇವೆ ಆದ್ದರಿಂದ ನಾನು ಈ ಕಮಾಂಡ್ ಚಲಾಯಿಸಲಿ ಓಪನ್ ಫ್ಲೋ ಪೋರ್ಟ್ ಸಂಖ್ಯೆ 6633 ನಲ್ಲಿ ಕೇಳುತ್ತಿರುವುದನ್ನು ನೀವು ನೋಡಬಹುದು ಮತ್ತು ಅದು ಸ್ಥಳೀಯ ನಿಯಂತ್ರಕವಾಗಿದೆ ಆದ್ದರಿಂದಲೇ ನಮಗೆ ಯಾವುದೇ ಬಾಹ್ಯ ಐಪಿ ವಿಳಾಸವಿಲ್ಲ ಈಗ POX ನಿಯಂತ್ರಕ ಕೇಳುತ್ತಿದೆ ಆದ್ದರಿಂದ ಪೋಕ್ಸ್ ನಿಯಂತ್ರಕವನ್ನು ಸಕ್ರಿಯಗೊಳಿಸಿದ ನಂತರ ನಾವು ಮಿನಿನೆಟ್ ಬಳಸಿ ನೆಟ್ವರ್ಕ್ ಅನ್ನು ಅನುಕರಿಸುತ್ತೇವೆ ಆದ್ದರಿಂದ ಅದಕ್ಕಾಗಿ ನಾವು ನಿರ್ದಿಷ್ಟ ಆಜ್ಞೆಯನ್ನು ಹೊಂದಿದ್ದೇವೆ "ಸುಡೋ ಪೈಥಾನ್ py" ನಾವು ಟೋಪೋಲಜಿಯನ್ನು ರಚಿಸಲು ಮತ್ತು ದಟ್ಟಣೆಯನ್ನು ಸೃಷ್ಟಿಸಲು ನಿರ್ದಿಷ್ಟ ಸ್ಕ್ರಿಪ್ಟ್ ಅನ್ನು ರಚಿಸಿದ್ದೇವೆ ಆದ್ದರಿಂದ ನೆಟ್ವರ್ಕ್ ಅನ್ನು ಅನುಕರಿಸಿದ ನಂತರ ನೀವು ಬರಾಬಾಸಿ ಆಲ್ಬರ್ಟ್ ಟೋಪೋಲಜಿ ಮತ್ತು ಸ್ವಿಚ್ಗಳನ್ನು ಕೇಳುವ ಪೋಕ್ಸ್ ನಿಯಂತ್ರಕವನ್ನು ಬಳಸಿಕೊಂಡು ನೆಟ್ವರ್ಕ್ ಅನ್ನು ರಚಿಸಿದ್ದೀರಿ ಅದಕ್ಕಾಗಿಯೇ ನೀವು ಆ ಓಪನ್ ಫ್ಲೋ ಡಾಟ್ ಆವಿಷ್ಕಾರವನ್ನು ನೋಡಬಹುದು ವಿಭಿನ್ನ ಸ್ವಿಚ್ಗಳನ್ನು ಕಂಡುಹಿಡಿಯಬಹುದು ಲಿಂಕ್ ಪತ್ತೆಯಾಗಿದೆ ಸ್ವಿಚ್ಗಳು ಪತ್ತೆಯಾಗಿವೆ ನಾನು ಪೋಕ್ಸ್ ನಿಯಂತ್ರಕ ಬದಿಯಲ್ಲಿ ಹೋದರೆ ವಿಭಿನ್ನ ಲಿಂಕ್ಗಳು ಪತ್ತೆಯಾಗಿರುವುದನ್ನು ನೀವು ನೋಡುತ್ತೀರಿ ಮತ್ತು ಇವು POX ನಿಯಂತ್ರಕಕ್ಕೆ ಸಂಪರ್ಕ ಹೊಂದಿದ ಸ್ವಿಚ್ಗಳಾಗಿವೆ ಈಗ ಟೋಪೋಲಜಿಯನ್ನು ರಚಿಸಿದ ನಂತರ ಟೋಪೋಲಜಿ ಸ್ಥಿರವಾಗಿದೆ ಮತ್ತು ಅದನ್ನು ಈಗ ಜನ್ ಆಜ್ಞೆಯನ್ನು ಬಳಸಿಕೊಂಡು POX ನಿಯಂತ್ರಕಕ್ಕೆ ಸಂಪರ್ಕಿಸಲಾಗಿದೆ ನಾನು ದಟ್ಟಣೆಯನ್ನು ಉತ್ಪಾದಿಸುತ್ತೇನೆ ಆದ್ದರಿಂದ ಜನ್ ಬರೆಯುವುದು ಎಂದರೆ ನಾವು ವ್ಯಾಖ್ಯಾನಿಸಿರುವ ಐಒಟಿ ದಟ್ಟಣೆಯನ್ನು ಉತ್ಪಾದಿಸಲು ಅನುವು ಮಾಡಿಕೊಡುತ್ತದೆ ನಾವು ಸ್ಕ್ರಿಪ್ಟ್ನಲ್ಲಿ ಬರೆದಿದ್ದೇವೆ ಆದ್ದರಿಂದ ನಾನು ಜನ್ ಮೇಲೆ ಇರಿಸಿದರೆ ಅದು ಐಒಟಿ ಕಳ್ಳಸಾಗಣೆಗಳನ್ನು ಉತ್ಪಾದಿಸುತ್ತದೆ ಆದ್ದರಿಂದ ನಾವು 100 ಸೆಕೆಂಡುಗಳ ಕಾಲ ದಟ್ಟಣೆಯನ್ನು ಅನುಕರಿಸಿದ್ದೇವೆ ಅಂದರೆ 100 ಸೆಕೆಂಡುಗಳ ಕಾಲ ಅದು ಕೆಲವು ಸಂಖ್ಯೆಯ ಹರಿವುಗಳನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಹರಿವು ಪ್ಯಾಕೆಟ್ಗಳ ಸ್ಟ್ರೀಮ್ ಆಗಿದೆ ಇದರರ್ಥ ನಾವು ಕೆಲವು ಸಂಖ್ಯೆಯ ಹರಿವುಗಳನ್ನು ಉತ್ಪಾದಿಸುತ್ತಿದ್ದೇವೆ ಆದರೆ ಪ್ಯಾಕೆಟ್ಗಳ ಸಂಖ್ಯೆ 1000 ರ ಕ್ರಮದಲ್ಲಿದೆ ಆದ್ದರಿಂದ ಪೋಕ್ಸ್ ನಿಯಂತ್ರಕದಲ್ಲಿ ಎಡಗೈಯಲ್ಲಿ ಟಿಸಿಪಿ ಹರಿವುಗಾಗಿ ಯುಡಿಪಿ ಫ್ಲೋ ಪ್ಯಾಕೆಟ್ಗಾಗಿ ಪ್ಯಾಕೆಟ್ ಅನ್ನು ನೀವು ನೋಡಬಹುದು ಆದ್ದರಿಂದ ವಿಭಿನ್ನ ಪ್ಯಾಕೆಟ್ ಹರಿವುಗಳನ್ನು ರಚಿಸಲಾಗುತ್ತದೆ ಮತ್ತು ಪೋಕ್ಸ್ ನಿಯಂತ್ರಕವು ಪ್ಯಾಕೆಟ್ ಅನ್ನು ಸಂದೇಶಗಳಲ್ಲಿ ಸ್ವೀಕರಿಸುತ್ತದೆ ಆದ್ದರಿಂದ ಪ್ರಯೋಗವನ್ನು ಪೂರ್ಣಗೊಳಿಸಲು ಸ್ವಲ್ಪ ಸಮಯ ಕಾಯೋಣ ಮತ್ತು ನಂತರ ನಾವು ನಿಮಗೆ ಫಲಿತಾಂಶಗಳನ್ನು ತೋರಿಸುತ್ತೇವೆ ಆದ್ದರಿಂದ ಎಲ್ಲಾ ಟ್ರಾಫೀಕ್ಸ್ ಉತ್ಪತ್ತಿಯಾಗುತ್ತವೆ ಯುಡಿಪಿಯ ಪೋರ್ಟ್ ಮೂಲಕ ಟ್ರಾಫಿಕ್ ಉತ್ಪತ್ತಿಯಾಗುತ್ತವೆ ಅದನ್ನುಗಮನಿಸಬಹುದು ಆದ್ದರಿಂದ ನಾವು ಟ್ರಾಫಿಕ್ಜನರೇಶನ್ನ್ನು ಮುಕ್ತಾಯಗೊಳಿಸಿದ್ದೇವೆ ಆದ್ದರಿಂದ ನಾವು ಮಿನಿನೆಟ್ ಎಮ್ಯುಲೇಟರ್ ಅನ್ನು ಬಿಡೋಣ ಆದ್ದರಿಂದ ಎಡಗೈಯಲ್ಲಿ ನೀವು POX ನೋಡಬಹುದು ನಿಯಂತ್ರಕದಲ್ಲಿ ಸ್ವಿಚ್ಗಳು ಸಂಪರ್ಕ ಕಡಿತಗೊಳ್ಳುತ್ತಿವೆಸಂಪರ್ಕ ಕಡಿತಗೊಂಡಿದೆ ಸ್ವಿಚ್ ಐಡಿ ಸಂಖ್ಯೆಯೊಂದಿಗೆ ಈಗ ನಾವು ನಿಮಗೆ ಫಲಿತಾಂಶಗಳನ್ನು ತೋರಿಸೋಣ ಆದ್ದರಿಂದ ಇಲ್ಲಿ ನೀವು ಮಿನಿನೆಟ್ ಎಮ್ಯುಲೇಟರ್ನಲ್ಲಿ ಒಂದು ಲಾಗ್ ಅನ್ನು ರಚಿಸಲಾಗುತ್ತದೆ ಅದು ಭಿನ್ನ ನೆಟ್ವರ್ಕ್ ಕಾರ್ಯಕ್ಷಮತೆ ಮ್ಯಾಟ್ರಿಕ್ಸ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಅದನ್ನು ಡಿಕೋಡ್ ಮಾಡೋಣ ಆದ್ದರಿಂದ ನಾವು ಡಿ ಐಟಿಜಿ ಜನರೇಟರ್ ಬಳಸಿ ದಟ್ಟಣೆಯನ್ನು ರಚಿಸಿದ್ದೇವೆ ಆದ್ದರಿಂದ ನಾವು ಈ ಕಮಾಂಡ್ ಐಟಿಜಿ ಡಿಕೋಡ್ ಬಳಸಬೇಕಾಗಿದೆ ಆದ್ದರಿಂದ ಕಮಾಂಡ್ "ITGDec ಆದ್ದರಿಂದ ಇದು ಕೇವಲ ಸಂಪೂರ್ಣ ವಿಷಯವನ್ನು ಕಂಪೈಲ್ ಮಾಡುತ್ತಿದೆ ಈಗ ನೀವು ನೋಡಬಹುದು ನಾವು ಒಟ್ಟು ಹರಿವುಗಳ ಸಂಖ್ಯೆಯನ್ನು ರಚಿಸಿದ್ದೇವೆ ಅದು 24 ಒಟ್ಟು ಸಮಯ 50 ಸೆಕೆಂಡುಗಳು ಆದ್ದರಿಂದ ನಾವು 50 ಸೆಕೆಂಡುಗಳಲ್ಲಿ 100 ಸೆಕೆಂಡುಗಳನ್ನು ವ್ಯಾಖ್ಯಾನಿಸಿದ್ದರೂ ಎಲ್ಲಾ ಹರಿವುಗಳನ್ನು ನೆಟ್ವರ್ಕ್ನಲ್ಲಿ ಉತ್ಪಾದಿಸಲಾಗುತ್ತದೆ ಮತ್ತು ರವಾನಿಸಲಾಗುತ್ತದೆ ನಾನು ಹೇಳಿದಂತೆ ಒಟ್ಟು ಪ್ಯಾಕೆಟ್ಗಳ ಸಂಖ್ಯೆ 1000 ರ ಕ್ರಮದಲ್ಲಿದೆ ಆದ್ದರಿಂದ 24 ಹರಿವುಗಳಿಗೆ ಒಟ್ಟು ಪ್ಯಾಕೆಟ್ಗಳ ಸಂಖ್ಯೆ 74150 ಉತ್ಪತ್ತಿಯಾಗುತ್ತದೆ ಮತ್ತು ಸರಾಸರಿ ವಿಳಂಬ ಎಂದರೇನು ಅಂದರೆ 218 ಮಿಲಿಸೆಕೆಂಡುಗಳು ನಂತರ ಸರಾಸರಿ 18 ಮಿಲಿಸೆಕೆಂಡುಗಳು ಮತ್ತು ನಂತರ ನಾವು ಸರಾಸರಿ ಬಿಟ್ ದರವನ್ನು ಹೊಂದಿದ್ದೇವೆ ಅದು ಥ್ರೋಪುಟ್ ಆಗಿದೆ ಆದ್ದರಿಂದ ನಮಗೆ 4578 ಕೆಬಿಪಿಎಸ್ ಸಿಕ್ಕಿದೆ ಮತ್ತು ಅಂತಿಮವಾಗಿ ಕೊನೆಯಲ್ಲಿ ನೀವು ಸರಾಸರಿ ಸಂಖ್ಯೆಯ ಪ್ಯಾಕೆಟ್ಗಳನ್ನು ಕೈಬಿಟ್ಟಿರುವುದನ್ನು ನೋಡಬಹುದು ಅದು 1 85 ಪ್ರತಿಶತದಷ್ಟಿದೆ ಇದು ತುಂಬಾ ಕಡಿಮೆ ಆದ್ದರಿಂದ ನಿಮ್ಮ ಸ್ವಂತ ಮಾನದಂಡವನ್ನು ವಿನ್ಯಾಸಗೊಳಿಸಬಹುದು ಮತ್ತು ನೀವು ಅದನ್ನು ಪ್ರಯೋಗಿಸಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ನೀವು ನೆಟ್ವರ್ಕ್ ಕಾರ್ಯಕ್ಷಮತೆಯನ್ನು ಅಳೆಯಬಹುದು POX ನಿಯಂತ್ರಕದಲ್ಲಿ ಏನಾಯಿತು ಎಂದು ನೋಡೋಣ ನಾನು POX ನಿಯಂತ್ರಕದಿಂದ ನಿರ್ಗಮಿಸುತ್ತಿದ್ದೇನೆ ಆದ್ದರಿಂದ ನಾವು ಫಲಿತಾಂಶಗಳನ್ನು ಎಲ್ಲಿ ಸಂಗ್ರಹಿಸಿದ್ದೇವೆ ಅಲ್ಲಿ ನಾವು ಏನನ್ನು ಪಡೆದುಕೊಂಡಿದ್ದೇವೆ ಎಂದು ನೋಡೋಣ ಆದ್ದರಿಂದ "cat stats 1 log" ನಾವು ಇದನ್ನು ರಚಿಸಿದ್ದೇವೆ ಆದ್ದರಿಂದ ನಾವು ಇಲ್ಲಿಗೆ ಬಂದದ್ದನ್ನು ಪರಿಶೀಲಿಸೋಣ ಆದ್ದರಿಂದ ನಾವು ಪಡೆದ ಒಟ್ಟು ಐಪಿ ಪ್ಯಾಕೆಟ್ಗಳ ಸಂಖ್ಯೆ 277 ಆದ್ದರಿಂದ ಯುಡಿಪಿ ಪ್ಯಾಕೆಟ್ಗಳ ಸಂಖ್ಯೆ 202 ಅನ್ನು ಸ್ವೀಕರಿಸಿದ್ದೇವೆ ಏಕೆಂದರೆ ಪ್ರೊಫೆಸರ್ ಮಿಶ್ರಾ ಅವರ ಪ್ರಕಾರ ಐಒಟಿ ಸನ್ನಿವೇಶದಲ್ಲಿ ನೀವು ಯುಡಿಪಿ ಹರಿವುಗಳನ್ನು ಹೊಂದಿದ್ದೀರಿ ಆದ್ದರಿಂದ ಅದಕ್ಕಾಗಿಯೇ ನಾವು ಯುಡಿಪಿ ಪ್ಯಾಕೆಟ್ ಅನ್ನು ಸಹ ಎಣಿಸಿದ್ದೇವೆ ಮತ್ತು ಯುಡಿಪಿ ಹರಿವಿನ ಸಂಖ್ಯೆ 24 ಆಗಿದೆ ಆದ್ದರಿಂದ ಹರಿವುಗಳ ಸಂಖ್ಯೆಯನ್ನು ಸಹ ಉತ್ಪಾದಿಸಬಹುದು ಅದು 24 ಆಗಿದೆ QoS ಉಲ್ಲಂಘಿಸಿದ ಯುಡಿಪಿ ಹರಿವಿನ ಸಂಖ್ಯೆ 0 ಆದ್ದರಿಂದ ನಾವು ನೆಟ್ವರ್ಕ್ನಲ್ಲಿ 74150 ಪ್ಯಾಕೆಟ್ಗಳನ್ನು ಹೊಂದಿದ್ದರೂ ನಿಯಂತ್ರಕ ತುದಿಯಲ್ಲಿರುವ ಸಂದೇಶಗಳಲ್ಲಿ ಕೇವಲ 277 ಪ್ಯಾಕೆಟ್ಗಳನ್ನು ಮಾತ್ರ ನಾವು ಪಡೆದುಕೊಂಡಿದ್ದೇವೆ ಇದರರ್ಥ ಹರಿವಿನ ನಿಯಮಗಳ ಪ್ರಕಾರ ಹರಿವಿನ ನಿಯಮದೊಂದಿಗೆ ಹೊಂದಿಕೆಯಾಗುವ ಅನೇಕ ಸಂಖ್ಯೆಯ ಪ್ಯಾಕೆಟ್ಗಳು ಅಂತಿಮವಾಗಿ ನಿಯಂತ್ರಕ ದರದಲ್ಲಿ ಪ್ಯಾಕೆಟ್ ಅನ್ನು ಉತ್ಪಾದಿಸದೆ ಗಮ್ಯಸ್ಥಾನಕ್ಕೆ ರವಾನಿಸಲಾಗುತ್ತದೆ ಆದ್ದರಿಂದ ಇದು ನಾವು ನಿಮಗೆ ತೋರಿಸಿದ ಒಂದು ಸಣ್ಣ ಡೆಮೊ ಇದರಿಂದ ನೀವು ಐಒಟಿ ದಟ್ಟಣೆಯನ್ನು ಅನುಕರಿಸಬಹುದು ಮತ್ತು ನೀವು ನೆಟ್ವರ್ಕ್ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಬಹುದು ಸೆನ್ಸರ್ಗಳಿಂದ ನೆಟ್ವರ್ಕ್ಗೆ ಬರುವ ನೈಜ ಡೇಟಾವನ್ನು ಸಹ ನೀವು ಹಂತ ಹಂತವಾಗಿ ಮಾಡಬಹುದು ಮತ್ತು ನೀವು ನಿಯೋಜಿಸಬಹುದು ನೈಜ ಸಮಯದಲ್ಲಿ ಎಸ್ಡಿಎನ್ ನಿಯಂತ್ರಕವನ್ನು ಬಳಸಿಕೊಂಡು ನಿಮ್ಮ ಸ್ವಂತ ರೂಟಿಂಗ್ ಅಲ್ಗಾರಿದಮ್ ವಿಳಂಬ ಅಥವಾ ಕನಿಷ್ಠ ನಷ್ಟವನ್ನು ಕಡಿಮೆ ಮಾಡಲು ಅಥವಾ ನೆಟ್ವರ್ಕ್ ದಕ್ಷತೆಯನ್ನು ಗರಿಷ್ಠಗೊಳಿಸಲು ನಾವು ಬಯಸುತ್ತೇವೆ ಎಂದು ಹೇಳೋಣ ಆದ್ದರಿಂದ ಇದರೊಂದಿಗೆ ನಾವು ಕೊನೆಗೊಳ್ಳುತ್ತೇವೆ ಮತ್ತು ಇದು IIoT ಮತ್ತು ಸಾಫ್ಟ್ವೇರ್ ವ್ಯಾಖ್ಯಾನಿಸಲಾದ IIoT ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ವಿಭಿನ್ನ ಉಲ್ಲೇಖಗಳ ಪಟ್ಟಿಯಾಗಿದೆ ಈ ಉಲ್ಲೇಖಗಳು ವಿಭಿನ್ನ ಪರಿಹಾರಗಳು ಮತ್ತು ಜಾರಿಯಲ್ಲಿರುವ ವಿಭಿನ್ನ ಉಪಕ್ರಮಗಳ ಬಗ್ಗೆ ನಿಮಗೆ ಉತ್ತಮ ಕಲ್ಪನೆಯನ್ನು ನೀಡುತ್ತದೆ ಈ ನಿರ್ದಿಷ್ಟ ಸಾಹಿತ್ಯವು 6TiSCH ವಾಸ್ತುಶಿಲ್ಪವನ್ನು ಅರ್ಥಮಾಡಿಕೊಳ್ಳಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಮತ್ತು ಇದು ಕೈಗಾರಿಕಾ ಐಒಟಿ ಸನ್ನಿವೇಶಗಳಿಗೆ ಅಳವಡಿಸಿಕೊಳ್ಳುವುದು ಮತ್ತು IIoT ಗಾಗಿ 6TiSCH ವಾಸ್ತುಶಿಲ್ಪಕ್ಕಾಗಿ ನೀವು SDN ಅನ್ನು ಹೇಗೆ ಸಕ್ರಿಯಗೊಳಿಸಬಹುದು ಆದ್ದರಿಂದ ಇದರೊಂದಿಗೆ ನಾವು IIoT ಗಾಗಿ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ಗಳ ಸಂಪೂರ್ಣ ಉಪನ್ಯಾಸಗಳ ಅಂತ್ಯಕ್ಕೆ ಬರುತ್ತೇವೆ ಧನ್ಯವಾದಗಳು